ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಎನ್ ನ ಮೂಕ್ ಕೋರ್ಸ್ಗೆ ಮತ್ತೆ ಸ್ವಾಗತ ನಾನು ರವಿಚಂದ್ರನ್ ಐಐಟಿ ಕಾನ್ಪುರ ದ ಮಾನವಿಕ ಮತ್ತು ಸಾಮಾಜಿಕ ವಿಜ್ಞಾನ ವಿಭಾಗದ ಇಂಗ್ಲಿಷ್ ಪ್ರಾಧ್ಯಾಪಕ ನಾವು ಈಗಾಗಲೇ ಮೊದಲ ವಾರದಲ್ಲಿದ್ದೇವೆ ಮತ್ತು ನಂತರ ನಾನು ಇಲ್ಲಿಯವರೆಗೆ ಮೂರು ಮಾಡ್ಯೂಲ್ಗಳನ್ನು ಮಾಡಿದ್ದೇನೆ ಮನಸ್ಸಿನಲ್ಲಿ ಅಂತ್ಯದಿಂದ ಪ್ರಾರಂಭಿಸಿ ತದನಂತರ ಯೋಜನೆ ಮೃದು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ತಯಾರಿ ನಡೆಸುವುದರ ಬಗ್ಗೆ ಈಗ ಈ ಮಾಡ್ಯೂಲ್ನಲ್ಲಿ ಅಂದರೆ ಮೊದಲ ವಾರದ ಮಾಡ್ಯೂಲ್ ಸಂಖ್ಯೆ 4ರಲ್ಲಿ ನಾನು ಹೆಚ್ಚು ಮೃದು ಕೌಶಲ್ಯಗಳ ಬಗ್ಗೆ ವಿಶೇಷವಾಗಿ ನಿಮ್ಮ ಸ್ವಯಂ ನಿರ್ವಹಣೆಗೆ ಸೂಕ್ತವಾದ ಮೃದು ಕೌಶಲ್ಯಗಳ ಬಗ್ಗೆ ಗಮನ ಹರಿಸುತ್ತೇನೆ ಅದು ನಿಮ್ಮನ್ನು ನೀವು ಅಭಿವೃದ್ಧಿಪಡಿಸಿಕೊಳ್ಳುವುದು ಮತ್ತು ನಾನು ಹಿಂದಿನದರಲ್ಲಿ ನಿಮಗೆ ಹೇಳುತ್ತಿದ್ದಂತೆ ನಾನು ಕೇವಲ ಒಂದು ವಿಧಾನವನ್ನು ಬಳಸಲಿದ್ದೇನೆ ಅಲ್ಲಿ ಇತರ ವಿಧಾನಗಳಿಗಿಂತ ಭಿನ್ನವಾಗಿ ಜನರು ನಿಮಗೆ ಹೇಳುತ್ತಾರೆ ಇದನ್ನು ಮಾಡಿ ಅದನ್ನು ಮಾಡಿ ಮತ್ತು ನಂತರ ಕೆಲವು ಕಾಸ್ಮೆಟಿಕ್ ಸ್ಪರ್ಶಗಳನ್ನು ನೀಡಿ ಆದರೆ ಆಚರಣೆಯಲ್ಲಿ ಇದು ನಿಜವಾಗಿಯೂ ನಿಮ್ಮ ವ್ಯಕ್ತಿತ್ವದ ಬೆಳವಣಿಗೆಗೆ ಸಮನಾಗಿರುವುದಿಲ್ಲ ಆದ್ದರಿಂದ ಇಲ್ಲಿ ನನ್ನ ವಿಧಾನವೆಂದರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಬದಲಾವಣೆಯನ್ನು ಸೃಷ್ಟಿಸುವುದು ಮಾರ್ಪಡಿಸುವುದು ನಿಮ್ಮೊಂದಿಗೆ ಶಾಶ್ವತವಾಗಿ ಉಳಿಯುವ ಮತ್ತು ಅದೇ ಸಮಯದಲ್ಲಿ ಅಳವಡಿಸಿಕೊಳ್ಳಬಹುದಾದ ಸಾಫ್ಟ್ಸ್ಕಿಲ್ಗಳನ್ನು ಅಭಿವೃದ್ಧಿಪಡಿಸುವುದು ಇದು ಎಲ್ಲಾ ಮಾನವ ಸಂವಹನ ಮತ್ತು ಪರಸ್ಪರ ಕ್ರಿಯೆಯಲ್ಲಿ ನಿಮಗೆ ಉದ್ದೇಶಿತ ಪರಿಣಾಮವನ್ನು ನೀಡುತ್ತದೆ ಈಗ ನಾನು ಪ್ರಾರಂಭಿಸುವ ಮೊದಲು ಹಿಂದಿನ ಉಪನ್ಯಾಸದಲ್ಲಿ ನಾವು ಏನು ಮಾಡಿದ್ದೇವೆ ಎಂಬುದರ ತ್ವರಿತ ಮುಖ್ಯಾಂಶಗಳನ್ನು ನೋಡೋಣ ಹಿಂದಿನದರಲ್ಲಿ ನಾನು ನಿಮಗೆ ಮಾನವನ ಗ್ರಹಿಕೆಗಳ ಬಗ್ಗೆ ಹೈಲೈಟ್ ಮಾಡಿದ್ದೇನೆ ಮತ್ತು ಮಾನವ ಗ್ರಹಿಕೆಗಳು ಮಾನವ ಸಂಬಂಧಗಳಲ್ಲಿ ಸರಿಯಾದ ತಿಳುವಳಿಕೆಯನ್ನು ಹೇಗೆ ನಿರ್ಧರಿಸುತ್ತವೆ ಎಂದು ನಾನು ನಿಮಗೆ ಹೇಳುತ್ತಿದ್ದೆ ನಾನು ಹೇಳಿದ ಗ್ರಹಿಕೆಗಳು ವಿಭಿನ್ನವಾಗಿರುತ್ತವೆ ಮತ್ತು ಆಗಾಗ್ಗೆ ವಿರೋಧಾತ್ಮಕ ಇರುತ್ತವೆ ನಾವು ಒಂದೇ ವಸ್ತುವನ್ನು ನೋಡುತ್ತೇವೆ ಆದರೆ ನಾವು ಒಂದೇ ವಸ್ತುವಿನ ಬಗ್ಗೆ ಎರಡು ವಿಭಿನ್ನ ಗ್ರಹಿಕೆಗಳನ್ನು ಹೊಂದಿರುತ್ತೇವೆ ತದನಂತರ ಪೂರ್ವಗ್ರಹದಿಂದ ಮಾರ್ಗದರ್ಶನ ಪಡೆಯಬೇಡಿ ವಿಶೇಷವಾಗಿ ಮಾನವ ಸಂವಹನದಲ್ಲಿ ಇದಕ್ಕಾಗಿ ನೀವು ಭಾವನಾತ್ಮಕವಾಗಿ ಸಮತೋಲನವನ್ನು ಹೊಂದಿರಬೇಕು ನೀವು ನಿಮ್ಮ ಕೋಪವನ್ನು ತೋರಿಸುವ ಮೊದಲು ಅಥವಾ ನೀವು ಯಾವುದೇ ರೀತಿಯ ಯಾರೊಬ್ಬರ ಕಿರಿಕಿರಿಯುಂಟುಮಾಡುವ ನಡವಳಿಕೆಯ ಭಾವನೆಯನ್ನು ಸ್ಫೋಟಿಸುವ ಮೊದಲು ವ್ಯಕ್ತಿಯು ಮೊದಲ ಬಾರಿಗೆ ಈ ರೀತಿ ವರ್ತಿಸಲು ಕಾರಣವೇನು ಎಂಬುದನ್ನು ಕಂಡುಕೊಳ್ಳಿ ಈಗ ನಾನು ನಿಮಗೆ ಸ್ಟೀಫನ್ ಕೋವೀ ಅವರ ಉದಾಹರಣೆಯನ್ನು ನೀಡಿದ್ದೇನೆ ಮತ್ತು ನಂತರ ಅವರು ಪ್ರಸಿದ್ಧ ಹೇಳಿಕೆಯನ್ನು ನೀಡುತ್ತಾರೆಃ ಮೊದಲು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ನಂತರ ಅರ್ಥಮಾಡಿಕೊಳ್ಳಬಹುದಾದವರು ಇತರರಿಗೆ ಅರ್ಥವಾಗುತ್ತಿಲ್ಲ ಎಂದು ದೂರು ನೀಡುವ ಬದಲು ಮೊದಲು ಆ ವ್ಯಕ್ತಿಯು ನಿಮಗೆ ಸರಿಹೊಂದದ ರೀತಿಯ ಅಸಹಜ ರೀತಿಯಲ್ಲಿ ಏಕೆ ವರ್ತಿಸುತ್ತಿದ್ದಾನೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಈಗ ಇದು ಹಿಂದಿನ ಉಪನ್ಯಾಸದ ಬಗ್ಗೆ ಆದರೆ ಮತ್ತೊಂದೆಡೆ ಕೆಲವು ಸಾಮಾನ್ಯ ಸಲಹೆಗಳುಃ ಈ ಕೋರ್ಸ್ಗೆ ಅಗತ್ಯವಿರುವ ಕನಿಷ್ಠ ಕಲಿಕೆಯನ್ನು ಮಾಡುವುದರಲ್ಲಿ ತೃಪ್ತರಾಗಬೇಡಿ ಆಗಾಗ್ಗೆ ನಾನು ಕೆಲವು ಹೆಸರುಗಳನ್ನು ಹೇಳುತ್ತಿರುತ್ತೇನೆ ಕೆಲವು ಆಲೋಚನೆಗಳನ್ನು ನೀಡುತ್ತಿರುತ್ತೇನೆ ಕೆಲವು ಪುಸ್ತಕಗಳನ್ನು ಕೊಡುತ್ತಿರುತ್ತೇನೆ ಅದನ್ನು ನೀವು ಹೆಚ್ಚುವರಿ ಓದುವಿಕೆಗೆ ಬಳಸಬಹುದು ಉದಾಹರಣೆಗೆ ಹಿಂದಿನ ಎರಡು ಉಪನ್ಯಾಸಗಳಲ್ಲಿ ಸೂಚಿಸಲಾದ ಹೆಚ್ಚುವರಿ ವಿಷಯಗಳಿಂದ ನೀವು ಕುತೂಹಲದಿಂದ ಕಲಿಯಬೇಕು ಒಂದುಃ ನಾನು ಸ್ಟೀಫನ್ ಕೋವೀ ಅವರ ಸೆವೆನ್ ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಬಗ್ಗೆ ಉಲ್ಲೇಖಿಸಿದ್ದೇನೆ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಸ್ಟೀವ್ ಜಾಬ್ಸ್ Steve Jobs' ಅವರ ಪ್ರಸಿದ್ಧ ಆರಂಭಿಕ ಭಾಷಣವನ್ನು ನೋಡಲು ನಾನು ನಿಮ್ಮನ್ನು ಕೇಳಿಕೊಂಡಿದ್ದೇನೆ ನಿಮ್ಮಲ್ಲಿ ಹೆಚ್ಚಿನವರು ಇದನ್ನು ಮಾಡಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ನೀವು ಅದನ್ನು ಮಾಡದಿದ್ದರೆ ಇನ್ನೂ ಸ್ವಲ್ಪ ಸಮಯ ತೆಗೆದುಕೊಳ್ಳಲು ಪ್ರಯತ್ನಿಸಿ ಈ ಉಪನ್ಯಾಸದ ಅಂತ್ಯದ ನಂತರ ಪುಸ್ತಕವನ್ನು ಖರೀದಿಸಿ ನಂತರ ವೀಡಿಯೊ ವನ್ನು ನೋಡಲು ಪ್ರಯತ್ನಿಸಿ ಈಗ ಈ ಉಪನ್ಯಾಸದಲ್ಲಿ ನಾನು ಪ್ರಾರಂಭಿಸುವ ಮೊದಲು ನೀವು ಈ ಪ್ರಶ್ನೆಯೊಂದಿಗೆ ಆಶ್ಚರ್ಯ ಪಡುತ್ತಿರಬಹುದು ನಾನು ಇಲ್ಲಿಯವರೆಗೆ ನಿಮಗೆ ಕೆಲವು ಮೃದು ಕೌಶಲ್ಯಗಳನ್ನು ಕಲಿಸಿದ್ದೇನೆಯೇ ಮತ್ತು ನಾನು ನಿಮಗೆ ಕಲಿಸಿದ್ದರೆ ನೀವು ನಿಜವಾಗಿಯೂ ಇಲ್ಲಿಯವರೆಗೆ ಯಾವುದೇ ಮೃದು ಕೌಶಲ್ಯಗಳನ್ನು ಕಲಿತಿದ್ದೀರಾ ಮತ್ತು ನೀವು ಕಲಿತಿದ್ದರೆ ಅವು ಯಾವುವು ಈಗ ನಾನು ನಿಮಗೆ ಹೇಳಲು ಬಯಸುವುದೇನೆಂದರೆ ನಾನು ನಿಮಗೆ ಬಹಿರಂಗವಾಗಿ ನಾನು ನಿಮಗೆ ಈ ಕೌಶಲ್ಯಗಳನ್ನು ಕಲಿಸುತ್ತೇನೆ ಎಂದು ಹೇಳಿಲ್ಲ ಮತ್ತು ನಂತರ ಕೆಲವು ಪ್ರಮುಖ ಪರಿಕಲ್ಪನೆಗಳು ಮತ್ತು ಆಲೋಚನೆಗಳನ್ನು ಪರಿಚಯಿಸುವ ರೀತಿಯಲ್ಲಿ ಅದರ ಬಗ್ಗೆ ಮಾತನಾಡಿದೆ ವಾಸ್ತವವಾಗಿ ನಾನು ಕೆಲವು ಸ್ವಯಂ ನಿರ್ವಹಣೆ ಭಾವನಾತ್ಮಕ ನಿಯಂತ್ರಣ ಮತ್ತು ಸಮಯ ನಿರ್ವಹಣಾ ಕೌಶಲ್ಯಗಳಿಗೆ ಸಂಬಂಧಿಸಿದ ಕೆಲವು ಮೃದು ಕೌಶಲ್ಯಗಳನ್ನು ಸೂಚ್ಯವಾಗಿ ಕಲಿಸಿದ್ದೇನೆ ಈಗ ಮತ್ತೊಮ್ಮೆ ತ್ವರಿತವಾಗಿ ಪೂರ್ವವೀಕ್ಷಣೆ ಮಾಡೋಣ ನಾವು ಸಾಫ್ಟ್ ಸ್ಕಿಲ್ಗಳ ದೃಷ್ಟಿಕೋನದಲ್ಲಿ ಏನು ಮಾಡಿದ್ದೇವೆ ಎಂಬುದು ನಿಮಗೆ ಅರ್ಥವಾಗುವಂತೆ ಮಾಡುತ್ತದೆ ಹೌದು ನಾನು ನಿಮಗೆ ಕೆಲವು ಸಾಫ್ಟ್ ಸ್ಕಿಲ್ಗಳನ್ನು ಕಲಿಸಿದ್ದೇನೆ ಆದರೆ ಮತ್ತೆ ನಾನು ಹೇಳಿದಂತೆ ನಾನು ಕುದುರೆಯನ್ನು ಕೊಳಕ್ಕೆ ಕರೆದೊಯ್ಯಬಹುದು ಆದರೆ ಅದನ್ನು ಕುಡಿಯುವುದು ಅಥವಾ ಕುಡಿಯದಿರುವುದು ಕುದುರೆಗೆ ಬಿಟ್ಟದ್ದು ಇವು ಕೆಲವು ಕೌಶಲ್ಯಗಳು ಎಂಬ ಅರಿವು ಮತ್ತು ವಾತಾವರಣವನ್ನು ನಾನು ಸೃಷ್ಟಿಸಿದ್ದೇನೆ ಮತ್ತು ನೀವು ಅದರ ಬಗ್ಗೆ ಜಾಗೃತರಾಗಿರಬೇಕು ಮತ್ತು ಆ ಕೌಶಲ್ಯಗಳು ನಿಮ್ಮ ಭಾಗವಾಗಲು ನೀವು ಅದನ್ನು ನಿಮ್ಮ ದೈನಂದಿನ ನಡವಳಿಕೆಯಲ್ಲಿ ಕಾರ್ಯಗತಗೊಳಿಸಬೇಕು ಈಗ ನಾನು ನಿಮಗೆ ಪರೋಕ್ಷವಾಗಿ ಕಲಿಸಲು ಪ್ರಯತ್ನಿಸುವ ಕೌಶಲ್ಯಗಳು ಯಾವುವು ಮೊದಲ ಮಾಡ್ಯೂಲ್ನಲ್ಲಿ ನೋಡಿದರೆ ನಾನು ನಿಮ್ಮನ್ನು ಈ ಕೋರ್ಸ್ ನೊಂದಿಗೆ ಉತ್ತಮವಾಗಿ ಸಿದ್ಧವಾಗಲು ಪ್ರಯತ್ನ ಮಾಡುತ್ತಿದ್ದೆ ನಂತರ ನಾನು ನಿಮ್ಮನ್ನು ಯೋಜಿಸುವಂತೆ ಮಾಡಲು ಪ್ರಯತ್ನಿಸುತ್ತಿದ್ದೆ ನಾನು ಹೇಳಿದ ವೇಳಾಪಟ್ಟಿಯನ್ನು ಯೋಜಿಸಿ ಈ ಕೋರ್ಸ್ ಮಾಡಲು ಸಿದ್ಧತೆ ಮತ್ತು ಯೋಜನೆ ಬಹಳ ಮುಖ್ಯವಾಗಿದೆ ಎರಡನೆಯದರಲ್ಲಿ ನಾನು ಉದ್ದೇಶದ ಸ್ಪಷ್ಟ ಪ್ರಜ್ಞೆಯನ್ನು ಹೊಂದಿರುವುದಕ್ಕೆ ಸಂಬಂಧಿಸಿದಂತೆ ಸ್ವಯಂ ಅರಿವಿನ ಮೇಲೆ ಹೆಚ್ಚಾಗಿ ಗಮನ ಹರಿಸುತ್ತಿದ್ದೆ ನಾವು ಅಂತ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಾರಂಭಿಸಿ ನಂತರ ಆ ಮನಸ್ಸಿನ ಅಂತ್ಯದ ಬಗ್ಗೆ ವಾಸ್ತವವಾಗಿ ಮಾತನಾಡಿದ್ದೇವೆ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಅಂತಿಮ ಫಲಿತಾಂಶದ ಬಗ್ಗೆ ಯೋಚಿಸುತ್ತಿದೆ ಈ ಕೋರ್ಸ್ ಮಾಡುವ ಮೊದಲೇ ನಾನು ನಿಮಗೆ ಯಾವುದೇ ಕೆಲಸವನ್ನು ಹೇಳಿದ್ದರು ಈ ಕೋರ್ಸ್ ಅನ್ನು ಏಕೆ ಮಾಡುತ್ತಿದ್ದೀರಿ ಎಂದು ನಿಮ್ಮನ್ನು ಕೇಳಿಕೊಳ್ಳಿ ಈ ಕೋರ್ಸ್ನ ಕೊನೆಯಲ್ಲಿ ನೀವು ಏನನ್ನು ನಿರೀಕ್ಷಿಸುತ್ತೀರಿ ನೀವು ಕೇವಲ ಪ್ರಮಾಣಪತ್ರವನ್ನು ನಿರೀಕ್ಷಿಸುತ್ತೀರಾ ಅಥವಾ ನೀವು ಪ್ರಮಾಣಪತ್ರವನ್ನು ಹೊರತುಪಡಿಸಿ ಬೇರೆ ಏನನ್ನಾದರೂ ಬಯಸುತ್ತೀರಾ ನೀವು ಇದನ್ನು ಹೇಗೆ ಬಳಸಲಿದ್ದೀರಿ ತದನಂತರ ಮನಸ್ಸಿನಲ್ಲಿ ಅಂತ್ಯದೊಂದಿಗೆ ಪ್ರಾರಂಭಿಸಿ ನಿಮ್ಮ ಜೀವಮಾನದ ಮಿಷನ್ ಏನು ನೀವು ಅದರ ಬಗ್ಗೆ ಯೋಚಿಸಿದ್ದೀರಾ ನೀವು ಅದನ್ನು ಮಾಡದಿದ್ದರೆ ಮತ್ತೆ ಈಗ ವಿರಾಮ ಮಾಡಿ ವಿರಾಮ ತೆಗೆದುಕೊಳ್ಳಿ ಹಿಂತಿರುಗಿ ನೋಡಿ ಹಾಗಾದರೆ ನಿಮ್ಮ ಜೀವನದ ಕೊನೆಯಲ್ಲಿ ನಿಮಗೆ ಏನು ಬೇಕು ಎಂದು ಯೋಚಿಸಿ ನಿಮ್ಮ ಜೀವನದ ಆ ನಾಲ್ಕು ಪ್ರಮುಖ ವ್ಯಕ್ತಿಗಳು ನಿಮ್ಮ ಬಗ್ಗೆ ಏನು ಹೇಳಲು ಹೊರಟಿದ್ದಾರೆ ಈಗ ಆ ವಿಷಯಗಳು ನೀವು ಯೋಜಿಸಲಿರುವ ರೀತಿಯಲ್ಲಿ ದೊಡ್ಡ ವ್ಯತ್ಯಾಸವನ್ನುಂಟುಮಾಡುತ್ತವೆ ಮತ್ತು ನಿಮ್ಮ ಜೀವನದ ಘಟನೆಗಳನ್ನು ನಿಗದಿಪಡಿಸಿಕೊಳ್ಳಿ ಈಗ ಎರಡನೇ ಮಾಡ್ಯೂಲ್ನಲ್ಲಿ ಸ್ಥೂಲವಾಗಿ ನಾನು ಸ್ವಯಂ ಅರಿವಿನ ಬಗ್ಗೆ ಮಾತನಾಡುತ್ತಿದ್ದೇನೆ ಆದರೆ ನಂತರ ನೀವು ಹೊಸ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಅಂತಿಮ ಫಲಿತಾಂಶದ ಬಗ್ಗೆ ಯೋಚಿಸಬೇಕೆಂದು ನಾನು ಬಯಸುತ್ತೇನೆ ಏಕೆಂದರೆ ಇದು ನಿಮ್ಮ ಆದ್ಯತೆಗಳನ್ನು ತಿಳಿದುಕೊಳ್ಳಲು ಹೊಂದಿಸಲು ನಿಮಗೆ ಸಹಾಯ ಮಾಡುತ್ತದೆ ಈಗ ನಿಮ್ಮ ಆದ್ಯತೆಗಳು ಯಾವುವು ಎಂದು ನಿಮಗೆ ತಿಳಿದ ನಂತರ ನೀವು ಹೆಚ್ಚಿನ ಮೌಲ್ಯ ಮತ್ತು ಕಡಿಮೆ ಮೌಲ್ಯದ ಕಾರ್ಯಗಳನ್ನು ಗುರುತಿಸಲು ಕಲಿಯುತ್ತೀರಿ ತದನಂತರ ನಿಧಾನವಾಗಿ ನೀವು ಯಾವುದೇ ಮೌಲ್ಯದ ಕಾರ್ಯಗಳಿಲ್ಲ ಎಂದು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೀರಿ ಅದರ ಮೇಲೆ ಸಮಯ ಕಳೆಯುವುದು ನಿಮ್ಮ ವ್ಯಕ್ತಿತ್ವ ಅಥವಾ ಮೃದು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ನಿಮಗೆ ಸಹಾಯ ಮಾಡುವುದಿಲ್ಲ ಅದನ್ನು ನಿಮ್ಮ ಜೀವನದಿಂದ ತೆಗೆದುಹಾಕುವುದು ಅದು ಯಾವುದೇ ಮೌಲ್ಯದ ಕೆಲಸವಲ್ಲ ತದನಂತರ ನೀವು ಹೆಚ್ಚಿನ ಮೌಲ್ಯದ ಕಾರ್ಯಗಳನ್ನು ಮಾತ್ರ ಮಾಡಲು ಬದ್ಧರಾಗಿರುತ್ತೀರಿ ನಾನು ಬದ್ಧತೆಯನ್ನು ಕೇಳುತ್ತಿದ್ದೆ ತದನಂತರ ನೀವು ಸಮಯಕ್ಕೆ ಸರಿಯಾಗಿ ಕಾರ್ಯಗಳನ್ನು ಪೂರ್ಣಗೊಳಿಸಲು ಇಚ್ಛಾಶಕ್ತಿ ಮತ್ತು ಪರಿಶ್ರಮವನ್ನು ಬಳಸಬೇಕಾಗುತ್ತದೆ ತದನಂತರ ನಾನು ನಿಮಗೆ ಗ್ರಹಿಕೆಯ ವ್ಯತ್ಯಾಸಗಳ ಬಗ್ಗೆಯೂ ಹೇಳುತ್ತಿದ್ದೆ ನಮ್ಮ ಸ್ವಂತ ಗ್ರಹಿಕೆಗಳಲ್ಲಿನ ವ್ಯತ್ಯಾಸಗಳು ಆದ್ದರಿಂದ ಅದರ ಕೊನೆಯಲ್ಲಿ ನೀವು ಇತರರೊಂದಿಗೆ ಪರಾನುಭೂತಿ ಹೊಂದಲು ಕಲಿಯುವುದು ಮುಖ್ಯ ಎಂದು ಹೇಳುವ ಮೂಲಕ ನಾನು ಮುಕ್ತಾಯಗೊಳಿಸಿದೆ ಪರಾನುಭೂತಿ ಹೊಂದುವುದು ನೀವು ಅಭಿವೃದ್ಧಿಪಡಿಸಬೇಕಾದ ಒಂದು ರೀತಿಯ ಮೃದು ಕೌಶಲ್ಯವಾಗಿದೆ ನಾನು ಈಗ ಅದರ ಬಗ್ಗೆ ಹೆಚ್ಚು ಮಾತನಾಡುತ್ತೇನೆ ಮತ್ತು ನಾನು ಕೇವಲ ಒಂಬತ್ತು ಪ್ರಮುಖ ಅಂಶಗಳನ್ನು ಹೈಲೈಟ್ ಮಾಡಲಿದ್ದೇನೆ ಮೃದು ಕೌಶಲ್ಯಗಳಲ್ಲಿ ಒಂಬತ್ತು ಪ್ರಮುಖವಾದವುಗಳು ನೀವು ಕೇವಲ ಪುಸ್ತಕಗಳನ್ನು ನೋಡಿದರೆ ಅವು ನೂರಾರು ಕೌಶಲ್ಯಗಳು ಎಂದು ಹೇಳುತ್ತವೆ ಆದರೆ ನಾನು ಇತರ ಎಲ್ಲಾ ಕೌಶಲ್ಯಗಳನ್ನು ಗುರುತಿಸಿರುವ ಒಂಬತ್ತು ವಿಶಾಲವಾದ ಮೃದು ಕೌಶಲ್ಯಗಳಲ್ಲಿ ಸೇರಿಸಿಕೊಳ್ಳಬಹುದು ಮತ್ತು ಈ ಮಾಡ್ಯೂಲ್ನಲ್ಲಿ ಈ ಒಂಬತ್ತು ಕೌಶಲ್ಯಗಳ ಮೇಲೆ ಗಮನ ಹರಿಸೋಣ ಸ್ವಯಂ ನಿರ್ವಹಣಾ ಕೌಶಲ್ಯ ಸೆಟ್ ಈಗ ಈ ಒಂಬತ್ತು ಮುಖ್ಯವಾಗಿವೆ ಮತ್ತು ಅದರ ಕೊನೆಯಲ್ಲಿ ನಾನು ನಿಮಗೆ ಹೇಳುತ್ತಿರುವುದು ಮಾತ್ರವಲ್ಲ ಮತ್ತು ನೀವು ಕಲಿಯುತ್ತಿದ್ದೀರಿ ಮತ್ತು ನಾನು ಸಹ ಅಂತಹ ಪರಿಕಲ್ಪನೆಗಳನ್ನು ಕಲಿಸುವುದಿಲ್ಲ ನಾನು ನಿಮಗೆ ಪ್ರಶ್ನೆಗಳನ್ನು ಕೇಳಲಿದ್ದೇನೆ ಮತ್ತು ನಂತರ ಈ ಪ್ರಶ್ನೆಗಳು ವಾಕ್ಚಾತುರ್ಯದ ಪ್ರಶ್ನೆಗಳು ಅಂದರೆ ಉತ್ತರಗಳು ಸೂಚ್ಯವಾಗಿವೆ ಸರಿಯಾದ ಉತ್ತರ ಯಾವುದು ಎಂದು ನಿಮಗೆ ತಿಳಿದಿದೆ ನೀವು ಅದರ ಬಗ್ಗೆ ಯೋಚಿಸುತ್ತೀರಿ ಮತ್ತು ನಂತರ ನೀವು ಅದನ್ನು ಮಾಡುತ್ತಿಲ್ಲ ಎಂದು ನೀವು ಭಾವಿಸಿದರೆ ಅದನ್ನು ಬದಲಾಯಿಸಿ ಅದನ್ನು ನಿಮ್ಮ ಜೀವನದಿಂದ ತೆಗೆದುಹಾಕಿ ಮತ್ತು ನಂತರ ಅದಕ್ಕೆ ಅನುಗುಣವಾಗಿ ಮಾರ್ಪಡಿಸಲು ಪ್ರಯತ್ನಿಸಿ ಸ್ವಯಂ ನಿರ್ವಹಣೆಯ ವಿಷಯದಲ್ಲಿ ನೀವು ಹೊಂದಿರಬೇಕಾದ ಮೊದಲ ಅತ್ಯಂತ ಪ್ರಮುಖ ಕೌಶಲ್ಯವೆಂದರೆ ಸ್ವಯಂ ಅರಿವು ಈಗ ಸ್ವಯಂ ಅರಿವು ಕೇವಲ ನಿಮ್ಮನ್ನು ನೀವು ತಿಳಿದುಕೊಳ್ಳಬೇಕು ಎಂದು ಹೇಳುವುದು ಅಜ್ಞಾತ ಆತ್ಮವು ಬದುಕಲು ಯೋಗ್ಯವಾದ ಸಂಗತಿಯಲ್ಲ ನೀವು ಮೊದಲು ತಿಳಿದುಕೊಳ್ಳಬೇಕು ಮತ್ತು ನಿಮ್ಮನ್ನು ನೀವು ಅರಿತುಕೊಂಡರೆ ನೀವು ಜಗತ್ತನ್ನು ವಶಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಈ ಎಲ್ಲಾ ವಿಷಯಗಳು ನಿಮಗೆ ತಿಳಿದಿವೆ ಆದರೆ ನಂತರ ಈ ಪರಿಕಲ್ಪನೆಗಳ ಬಗ್ಗೆ ಯೋಚಿಸಿಃ ಕೆಲವು ಸೂಕ್ಷ್ಮವಾದ ಪ್ರಶ್ನೆಗಳು ಮತ್ತು ನೀವು ಅವುಗಳಿಗೆ ಹೇಗೆ ಉತ್ತರಿಸುತ್ತೀರಿ ನಾನು ನಿಮ್ಮನ್ನು ಕೇಳಲಿರುವ ಕೆಲವು ಪ್ರಶ್ನೆಗಳನ್ನು ನೋಡಿ ಮತ್ತು ನಂತರ ನಿಮ್ಮ ಸ್ವಯಂ ಅರಿವಿನ ಮಟ್ಟವನ್ನು ನೀವು ತಿಳಿದಿರುವ ಆಧಾರದ ಮೇಲೆ ಉತ್ತರಗಳನ್ನು ಪರಿಹರಿಸಿ ನಿಮಗೆ ಹೆಚ್ಚಿನ ಅಗತ್ಯವಿದೆಯೆಂದು ನೀವು ಭಾವಿಸಿದರೆ ಪ್ರಶ್ನೆಗಳನ್ನು ಕೇಳುತ್ತಲೇ ಇರಿ ಸುಧಾರಣೆಗಳನ್ನು ಮಾಡಿಕೊಳ್ಳತ್ತಾ ಇರಿ ನೀನೇಕೆ ಸೋಮಾರಿ ನಿಮ್ಮೊಳಗೆ ಇರುವ ಅತಿದೊಡ್ಡ ಸಂಘರ್ಷ ಪರಿಹಾರವೆಂದರೆ ನೀವು ಸೋಮಾರಿತನವನ್ನು ಜಯಿಸುತ್ತೀರಿ ಎಂದು ನಿರ್ಧರಿಸಲು ಪ್ರಯತ್ನಿಸುವುದು ನೀವು ನಿರ್ಧರಿಸುವ ದಿನ ನೀವು ಸ್ವತಂತ್ರರಾಗುತ್ತೀರಿ ನಿಮಗೆ ಹೆಚ್ಚು ಸಮಯವಿರುತ್ತದೆ ಮತ್ತು ನಂತರ ನಿಮಗೆ ಮಾಡಬೇಕಾದ ಹೆಚ್ಚಿನ ಕಾರ್ಯಗಳಿಗೆ ಸಮಯ ಸಿಗುತ್ತದೆ ನೀವು ಶೀಘ್ರದಲ್ಲೇ ಅಥವಾ ನಂತರ ನಿಮ್ಮ ಉದ್ದೇಶವನ್ನು ಗುರುತಿಸುತ್ತೀರಿ ಮತ್ತು ನಂತರ ನೀವು ಒಂದು ದೃಷ್ಟಿಯೊಂದಿಗೆ ಮುಂದುವರಿಯುತ್ತೀರಿ ಮತ್ತು ನಂತರ ನೀವು ಎಂದೆಂದಿಗೂ ಸಂತೋಷವಾಗಿರುತ್ತೀರಿ ಆದರೆ ನೀನೇಕೆ ಸೋಮಾರಿ ನಿಮ್ಮನ್ನು ಸೋಮಾರಿಗಳನ್ನಾಗಿ ಮಾಡುವುದು ಯಾವುದು ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸದೆ ಕೆಲಸ ಮಾಡಲು ನಿಮ್ಮನ್ನು ಯಾವುದು ಪ್ರೇರೇಪಿಸುತ್ತದೆ ನೀವು ಕೆಲಸಕ್ಕೆ ಹೋಗುವಾಗ ಅದು 9 ರಿಂದ 5 ಕೆಲಸವಾಗಿದ್ದರೂ 5 ಗಂಟೆಯ ನಂತರ ಕೆಲಸ ಮಾಡಲು ಯಾವುದು ಪ್ರೇರೇಪಿಸುತ್ತದೆ ನಿಮ್ಮ ಗಡಿಯಾರವನ್ನು ಆಗಾಗ್ಗೆ ನೋಡದೆ ನೀವು ಕೆಲಸ ಮಾಡಲು ಯಾವುದು ಪ್ರೇರೇಪಿಸುತ್ತದೆ ನಿಮ್ಮನ್ನು ಉತ್ಸಾಹದಿಂದ ಗಮನಿಸುತ್ತಿರುವ ಆ ಕೆಲಸ ಯಾವುದು ನೀವು ಅದನ್ನು ಮಾಡುತ್ತಿದ್ದೀರಾ ನೀವು ಮಾಡದಿದ್ದರೆ ನೀವು ಅದನ್ನು ಏಕೆ ಮಾಡುತ್ತಿಲ್ಲ ಆದ್ದರಿಂದ ಇವು ನಿಮ್ಮ ಸ್ವಯಂ ಅರಿವಿಗೆ ಕಾರಣವಾಗುವ ಉತ್ತರಗಳಾಗಿವೆ ನೀವು ಅದರ ಬಗ್ಗೆ ಯೋಚಿಸಿಯೂ ಇಲ್ಲದಿದ್ದಲ್ಲಿ ಈಗ ಅದರ ಬಗ್ಗೆ ಯೋಚಿಸಿ ಯಾರು ಅಥವಾ ಯಾವುದು ನಿಮ್ಮನ್ನು ಪ್ರೇರೇಪಿಸುತ್ತದೆ ಇದು ಒಬ್ಬ ವ್ಯಕ್ತಿಯ ರೂಪವೇ ತದನಂತರ ಕೆಲವು ಜನರಂತೆ ಮಗುವಿನ ಮುಗ್ಧತೆಯನ್ನು ನೋಡಿ ಅವರು ತುಂಬಾ ಪ್ರೇರಿತರಾಗಿದ್ದಾರೆ ಕೆಲವರು ಸೂರ್ಯಾಸ್ತದಿಂದ ಪ್ರೇರಿತರಾಗಿದ್ದಾರೆ ಪ್ರಕೃತಿಯೇ ಬಹಳ ದೊಡ್ಡ ಸ್ಫೂರ್ತಿಯಾಗಿದೆ ಕೆಲವರು ಮಹಾನ್ ಸಾಧನೆಗಳಿಂದ ಪ್ರೇರೇಪಿಸಲ್ಪಡುತ್ತಾರೆ ನಿಮ್ಮನ್ನು ಪ್ರೇರೇಪಿಸುತ್ತಿರುವುದು ಯಾವುದು ತದನಂತರ ಯಾರು ಅಥವಾ ಯಾವುದು ನಿಮಗೆ ಕೋಪವನ್ನುಂಟುಮಾಡುತ್ತದೆ ನೀವು ಯಾರನ್ನಾದರೂ ಅಥವಾ ಏನನ್ನಾದರೂ ನೋಡುತ್ತೀರಿ ಮತ್ತು ನಂತರ ನೀವು ಕೋಪಗೊಳ್ಳುತ್ತೀರಿ ಎಂದು ಭಾವಿಸೋಣ ಈಗ ಅದು ಏನು ನಿಮ್ಮನ್ನು ನಿಮ್ಮನ್ನು ಹೊಂದಿಸುತ್ತಿರುವುದು ನೀವು ಯಾವಾಗ ಶಾಂತ ಮತ್ತು ಶಾಂತಿಯುತವಾಗಿರುತ್ತೀರಿ ಯಾವ ಸಮಯದಲ್ಲಿ ನೀವು ಸಂಪೂರ್ಣವಾಗಿ ಒತ್ತಡದಿಂದ ಮುಕ್ತರಾಗಿರುತ್ತೀರಿ ಅವರು ಸಂಪೂರ್ಣವಾಗಿ ಶಾಂತ ಮತ್ತು ಶಾಂತಿಯುತರಾಗಿದ್ದಾರೆ ಬೆಳಗಿನ ಜಾವವೇ ಅಥವಾ ತಡರಾತ್ರಿಯೇ ಅಥವಾ ನಿಮ್ಮ ಮಧ್ಯಾಹ್ನದ ನಿದ್ರೆಯ ಸ್ವಲ್ಪ ಸಮಯದ ನಂತರವೇ ಒಂದು ದಿನದಲ್ಲಿ ನೀವು ಶಾಂತ ಮತ್ತು ಶಾಂತಿಯುತವಾಗಿರುವ ಸಮಯ ಯಾವುದು ಒಂದು ತಿಂಗಳಲ್ಲಿ ಎಷ್ಟು ವಾರಗಳಲ್ಲಿ ನೀವು ಸಂಪೂರ್ಣವಾಗಿ ಶಾಂತವಾಗಿರುತ್ತೀರಿ ನಿಮಗೆ ಯಾವುದೇ ಒತ್ತಡವಿಲ್ಲದೆಯೇ ನಿದ್ರಾಹೀನತೆಯ ಸಮಸ್ಯೆಯಿಲ್ಲ ನೀವು ಶಾಂತಿಯುತವಾಗಿ ಮಲಗಿದ್ದೀರಿ ಹೀಗೆ ಎಷ್ಟು ದಿನಗಳು ಕಳೆದವು ಆಮೇಲೆ ನಿಮಗೆ ಯಾವುದರ ಭಯ ಇದೆ ನಿಮ್ಮ ಆತಂಕಗಳೇನು ನಿಮಗೆ ಯಾವಾಗ ಮುಜುಗರವಾಗುತ್ತದೆ ನೀವು ಯಾವಾಗ ಸ್ವಲ್ಪ ನಾಚಿಕೆಪಡುತ್ತೀರಿ ಮತ್ತು ಯಾವಾಗ ಮುಜುಗರಕ್ಕೊಳಗಾಗುತ್ತೀರಿ ತದನಂತರ ನೀವು ಕೆಲವು ಕೆಲಸಗಳನ್ನು ಮಾಡಲು ಸ್ವಲ್ಪ ನಾಚಿಕೆಪಡುತ್ತೀರಿ ಇದು ಯಾವಾಗ ನಡೆಯುತ್ತದೆ ನೀವು ಏಕೆ ಅಸಮಾಧಾನಗೊಳ್ಳುತ್ತೀರಿ ನಿಮ್ಮ ಪ್ರೇರಕ ಶಕ್ತಿಗಳು ಯಾವುವು ನಿಮ್ಮನ್ನು ಪ್ರೇರೇಪಿಸುವುದೇನು ಅದು ಹಣವೇ ಅದು ಶಕ್ತಿಯೇ ಇದು ಒಂದು ರೀತಿಯ ಸೌಂದರ್ಯವೇ ಕೆಲವು ಸೌಂದರ್ಯಶಾಸ್ತ್ರವೇ ಇದು ಜಗತ್ತನ್ನು ಬದಲಾಯಿಸುವ ಒಂದು ರೀತಿಯ ಪ್ರೇರಣೆಯೇ ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳಬೇಕು ಎಂದು ನೀವು ಭಾವಿಸುವ ವಿಷಯವೇ ನಿಮ್ಮನ್ನು ಪ್ರೇರೇಪಿಸುತ್ತಿರುವುದು ಯಾವುದು ನೀವು ವಿಷಯಗಳನ್ನು ಏಕೆ ಮುಂದೂಡುತ್ತೀರಿ ನಿಮಗೆ ಸಾಕಷ್ಟು ಪ್ರೇರಣೆ ಇದ್ದರೆ ನೀವು ವಿಷಯಗಳನ್ನು ಏಕೆ ಮುಂದೂಡುತ್ತಿದ್ದೀರಿ ನೀವು ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಏಕೆ ಮಾಡುತ್ತಿಲ್ಲ ನೀವು ಯಾರನ್ನಾದರೂ ಏಕೆ ಅಸೂಯೆಪಡುತ್ತೀರಿ ನೀವೇಕೆ ನಿಮ್ಮ ಬಗ್ಗೆ ಸಂತೋಷವಾಗಿಲ್ಲ ಯಾರಾದರೂ ನಿಮಗಿಂತ ಉತ್ತಮವಾದದ್ದನ್ನು ಹೊಂದಿದ್ದಾರೆ ಎಂದು ನೀವು ಏಕೆ ಭಾವಿಸುತ್ತೀರಿ ನೀವೇಕೆ ಅಸೂಯೆಪಡುತ್ತೀರಿ ತದನಂತರ ನೀವು ಯಾರನ್ನಾದರೂ ಯಾವಾಗ ಪ್ರಶಂಸಿಸುತ್ತೀರಿ ನೀವು ಯಾರಲ್ಲಾದರೂ ಕೆಲವು ಗುಣಗಳನ್ನು ಇಷ್ಟಪಡುತ್ತೀರಿ ಎಂದು ನೀವು ಯಾವಾಗ ತೋರಿಸುತ್ತೀರಿ ನೀವು ಯಾವಾಗಲೂ ನಿಮ್ಮ ಬಗ್ಗೆ ಚಿಂತಿತರಾಗಿದ್ದೀರಾ ಮತ್ತು ಅವರು ನಿಮಗಿಂತ ಉತ್ತಮರು ಎಂದು ಯಾರಿಗಾದರೂ ಹೇಳಲು ನಿಮಗೆ ಸಮಯವಿಲ್ಲವೇ ಮತ್ತು ನೀವು ಅದನ್ನು ಮಾಡಲು ಇಚ್ಛಿಸಿದರೆ ನೀವು ಅದನ್ನು ಯಾವಾಗ ಮಾಡುತ್ತೀರಿ ನೀವು ಯಾರನ್ನಾದರೂ ಅಥವಾ ಯಾವುದನ್ನಾದರೂ ಏಕೆ ಆಕರ್ಷಿತರಾಗುತ್ತೀರಿ ಯಾರಲ್ಲಾದರೂ ಏನಿದೆ ಅಥವಾ ಆ ಗುಣವು ನಿಮ್ಮನ್ನು ಆಕರ್ಷಿಸುತ್ತಿದೆಯೇ ನೀವು ಯಾವುದೋ ವಸ್ತುವಿಗೆ ಏಕೆ ವ್ಯಸನಿಯಾಗುತ್ತೀರಿ ಇದು ಒಳ್ಳೆಯ ಚಟವಾಗಿರಬಹುದು ಕೆಟ್ಟ ಚಟವಾಗಿರಬಹುದು ನೀವು ಪುಸ್ತಕವನ್ನು ಓದುವ ಚಟವಾಗಿರಬಹುದು ಟಿವಿ ಯಲ್ಲಿ ಏನನ್ನಾದರೂ ನೋಡುವ ಚಟ ನೀವು ಅಂತರ್ಜಾಲಕ್ಕೆ ವ್ಯಸನಿಯಾಗಬಹುದು ಫೇಸ್ಬುಕ್ಗೆ ವ್ಯಸನಿಯಾಗಬಹುದು ಮಾದಕ ದ್ರವ್ಯಗಳಿಗೆ ವ್ಯಸನಿಯಾಗಬಹುದು ಸಿಗರೆಟ್ಗಳಿಗೆ ವ್ಯಸನಿಯಾಗಬಹುದು ಅನೇಕ ವಿಷಯಗಳಿಗೆ ವ್ಯಸನಿಯಾಗಬಹುದು ಆದರೆ ನೀವು ಏಕೆ ವ್ಯಸನಿಯಾಗಿದ್ದೀರಿ ನಿಮಗೆ ಈ ವ್ಯಸನಕ್ಕೆ ಕಾರಣವೇನು ಮತ್ತು ಕೆಲವೊಮ್ಮೆ ನೀವು ಒಬ್ಬ ವ್ಯಕ್ತಿಯೊಂದಿಗೆ ಮಾತನಾಡದಿದ್ದರೂ ಸಹ ನೀವು ಏಕೆ ದ್ವೇಷಿಸುತ್ತೀರಿ ಆದರೆ ನೀವು ಆ ವ್ಯಕ್ತಿಯನ್ನು ನೋಡಿದ ಕ್ಷಣದಿಂದ ನೀವು ಆ ವ್ಯಕ್ತಿಯನ್ನು ದ್ವೇಷಿಸಲು ಪ್ರಾರಂಭಿಸುತ್ತೀರಿ ನೀವು ಆ ವ್ಯಕ್ತಿಯನ್ನು ಏಕೆ ದ್ವೇಷಿಸುತ್ತೀರಿ ನೀವು ಯಾರನ್ನಾದರೂ ಏಕೆ ಪ್ರೀತಿಸುತ್ತೀರಿ ಅದಕ್ಕೂ ಕಾರಣವಿಲ್ಲ ನೀವು ಯಾರನ್ನಾದರೂ ಏಕೆ ಪ್ರೀತಿಸುತ್ತೀರಿ ಈಗ ನೀವು ಈ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸಿದರೆ ನಿಮಗೆ ಒಂದು ರೀತಿಯ ಉತ್ತರಗಳನ್ನು ರಚಿಸಲು ಸಾಧ್ಯವಾಗುತ್ತದೆ ನಿಮ್ಮ ಸ್ವಂತಕ್ಕೆ ಅಗತ್ಯವಿರುವ ಅರಿವು ಆದ್ದರಿಂದ ಅದು ಸ್ವಯಂ ಅರಿವಿನ ಅಡಿಯಲ್ಲಿದೆ ನಾವು ಎರಡನೆಯದಕ್ಕೆ ಹೋಗೋಣ ಅದುವೇ ಆತ್ಮವಿಶ್ವಾಸ ಈಗ ಈ ಪ್ರಶ್ನೆಗಳನ್ನು ಕೇಳಿ ನಿಮಗೆ ಆತ್ಮವಿಶ್ವಾಸವಿದೆಯೇ ಅಥವಾ ನೀವು ಅತಿಯಾದ ಆತ್ಮವಿಶ್ವಾಸ ಹೊಂದಿದ್ದೀರಾ ಅಥವಾ ನಿಮಗೆ ಆತ್ಮವಿಶ್ವಾಸದ ಕೊರತೆಯಿದೆಯೇ ನೀವು ಈ ಮೂರು ವರ್ಗಗಳಲ್ಲಿ ಒಬ್ಬರಾಗಿರಬಹುದು ಮತ್ತು ನೀವು ಕೆಲವು ಸಮಯಗಳಲ್ಲಿ ನಿಮ್ಮ ಜೀವನದ ಕೆಲವು ಅಂಶಗಳಲ್ಲಿ ಆತ್ಮವಿಶ್ವಾಸವನ್ನು ಹೊಂದಿರಬಹುದು ಆದರೆ ಬೇರೆ ಯಾವುದಾದರೊ ವಿಷಯದಲ್ಲಿ ಸಂಪೂರ್ಣವಾಗಿ ಆತ್ಮವಿಶ್ವಾಸದ ಕೊರತೆಯನ್ನು ಹೊಂದಿರಬಹುದು ನಿಮ್ಮ ಜೀವನದ ಯಾವ ಭಾಗದಲ್ಲಿ ನಿಮಗೆ ಆತ್ಮವಿಶ್ವಾಸದ ಕೊರತೆಯಿದೆ ಹಾಗಾದರೆ ನಿಮ್ಮ ಆತ್ಮವಿಶ್ವಾಸಕ್ಕೆ ಸಮನಾದ ಏನನ್ನಾದರೂ ಸಾಧಿಸಲು ನಿಮ್ಮೊಳಗೆ ಶಕ್ತಿ ಇದೆ ಎಂದು ನೀವು ನಂಬುತ್ತೀರಾ ಅದುವೇ ಆಂತರಿಕ ವಿಶ್ವಾಸ ಸರಿ ಹೊರಗೆ ನೀವು ಯಾವುದೋ ವಿಷಯದಿಂದ ಮುಜುಗರಕ್ಕೊಳಗಾಗುತ್ತೀರಿ ಮತ್ತು ನಂತರ ನೀವು ಆತ್ಮವಿಶ್ವಾಸದ ಭಾವವನ್ನು ಪ್ರದರ್ಶಿಸುತ್ತಿಲ್ಲ ಆದರೆ ನಿಮ್ಮೊಳಗೆ ನಿಮಗೆ ಆ ಶಕ್ತಿ ಇದೆ ಎಂದು ನೀವು ಆಳವಾಗಿ ನಂಬುತ್ತೀರಾ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದನ್ನು ಸಾಧಿಸಲು ನಿಮಗೆ ಆ ಶಕ್ತಿ ಇದೆಯೇ ನೀವು ಅದನ್ನು ಹೊಂದಿದ್ದರೆ ನೀವು ಆತ್ಮವಿಶ್ವಾಸದಿಂದಿರುತ್ತೀರಿ ಮತ್ತು ಇಲ್ಲದಿದ್ದರೆ ನೀವು ಅಭಿವೃದ್ಧಿ ಹೊಂದಬೇಕು ಸ್ವಯಂ ನಿರ್ವಹಣೆಯ ಕೌಶಲ್ಯಗಳು ವಿಷಯದಲ್ಲಿ ನೀವು ಅಭಿವೃದ್ಧಿಪಡಿಸಬೇಕಾದ ಮೈಂಡ್ ಸೆಟ್ ಮತ್ತೊಮ್ಮೆ ಬಹಳ ಮುಖ್ಯವಾದ ಕೌಶಲ್ಯವಾಗಿದೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನೀವು ಸಕಾರಾತ್ಮಕ ಅಥವಾ ನಕಾರಾತ್ಮಕ ಮನಸ್ಥಿತಿಯನ್ನು ಹೊಂದಿದ್ದೀರಾ ನೀವು ಯಾವಾಗಲೂ ಜೀವನದ ಸುಂದರವಾದ ಚಿತ್ರವನ್ನು ನೋಡುತ್ತೀರಾ ಅಥವಾ ಯಾವಾಗಲೂ ನೀರಸ ಕ್ರೆಯೆಯನ್ನು ನೋಡುತ್ತೀರಾ ನಿಮ್ಮ ಮನಸ್ಸು ಸಮಸ್ಯೆಗಳನ್ನು ನೋಡುತ್ತದೆಯೇ ಅಥವಾ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುತ್ತದೆಯೇ ನೀವು ಸಮಸ್ಯೆಯ ಸೃಷ್ಟಿಕರ್ತರೋ ಅಥವಾ ಸಮಸ್ಯೆಯ ಪರಿಹಾರಕಾರರೋ ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಜನರು ಇರುತ್ತಾರೆ ಅವರು ಮೊದಲು ಸಮಸ್ಯೆಗಳನ್ನು ನೋಡುತ್ತಾರೆ ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಇತರರು ಇರುತ್ತಾರೆ ಅವರು ಯಾವಾಗಲೂ ಸಾಧ್ಯವಾದಷ್ಟು ಉತ್ತಮ ಪರಿಹಾರವನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಾರೆ ನಿಮ್ಮ ಮನಸ್ಸು ಯಾವುದರ ಬಗ್ಗೆ ಯೋಚಿಸುತ್ತಿದೆ ಇದು ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆಯೋ ಅಥವಾ ಪರಿಹರಿಸುತ್ತದೆಯೋ ನಂತರ ಮನಸ್ಥಿತಿಯ ಇನ್ನೊಂದು ಅಂಶ ನೀವು ಕಟ್ಟುನಿಟ್ಟಾದ ಸ್ಥಿರ ಮನಸ್ಥಿತಿಯನ್ನು ಹೊಂದಿದ್ದೀರಾ ಅಥವಾ ಹೊಂದಿಕೊಳ್ಳುವ ಬೆಳವಣಿಗೆಯ ಮನಸ್ಥಿತಿಯನ್ನು ಹೊಂದಿದ್ದೀರಾ ಸ್ಥಿರ ಮನಸ್ಥಿತಿ ಮತ್ತು ಬೆಳವಣಿಗೆಯ ಮನಸ್ಥಿತಿಯ ನಡುವೆ ಈ ಕೆಲವು ಪರಿಕಲ್ಪನೆಗಳನ್ನು ಮುಂಬರುವ ಉಪನ್ಯಾಸಗಳಲ್ಲಿ ವಿವರಿಸಲಾಗುವುದು ಆದರೆ ಈಗ ಕನಿಷ್ಠ ನೀವು ಯಾವ ರೀತಿಯ ಮನಸ್ಥಿತಿಯನ್ನು ಹೊಂದಿದ್ದೀರಿ ಎಂದು ನಿಮಗೆ ತಿಳಿದಿದೆ ನೀವು ಸ್ಥಿರ ಮನಸ್ಥಿತಿಯನ್ನು ಹೊಂದಿದ್ದರೆ ನೀವು ಆಲೋಚನೆಗಳಿಗೆ ಮುಕ್ತರಾಗಿರುವುದಿಲ್ಲ ನೀವು ಸಹ ಈ ರೀತಿಯ ಕೋರ್ಸ್ಗೆ ಮುಕ್ತರಾಗಿರುವುದಿಲ್ಲ ಆದ್ದರಿಂದ ನಿಮಗೆ ಈಗಾಗಲೇ ಎಲ್ಲವೂ ತಿಳಿದಿದೆ ಎಂದು ನೀವು ಭಾವಿಸುತ್ತೀರಿ ಏನು ನಡೆಯುತ್ತಿದೆ ಎಂಬುದನ್ನು ನೀವು ಸಂಶಯದಿಂದ ಕೋರ್ಸ್ನಲ್ಲಿ ನೋಡಲು ಬಯಸುತ್ತೀರಿ ಆದರೆ ಮನಸ್ಸಿನ ಬುದ್ಧಿವಂತಿಕೆಯಿಂದ ನೀವು ಕೇವಲ ಸ್ಥಿರವಾಗಿರುತ್ತೀರಿ ಮತ್ತು ನೀವು ಹೊಸದನ್ನು ಕಲಿಯಲು ನಿರಾಕರಿಸುತ್ತಿದ್ದೀರಿ ಬೆಳವಣಿಗೆಯ ಮನಸ್ಸಿನ ಜನರು ಕಲಿಯಲು ತುಂಬಾ ಇದೆ ಎಂದು ಯಾವಾಗಲೂ ತಿಳಿದಿರುತ್ತಾರೆ ಮತ್ತು ನಂತರ ಅವರು ತಪ್ಪುಗಳನ್ನು ಮಾಡುತ್ತಾರೆ ಆದರೆ ಅವರು ತಪ್ಪುಗಳಿಂದ ಕಲಿಯುತ್ತಾರೆ ಅವರು ಅಭಿವೃದ್ಧಿ ಹೊಂದುತ್ತಾರೆ ಅವರು ವರ್ಧಿಸುತ್ತಾರೆ ಮತ್ತು ನಂತರ ಅವರು ಬೆಳೆಯುತ್ತಾರೆ ಆದ್ದರಿಂದ ನೀವು ಸ್ಥಿರ ಮನಸ್ಥಿತಿಯಲ್ಲಿದ್ದೀರೋ ಅಥವಾ ಬೆಳವಣಿಗೆಯ ಮನಸ್ಥಿತಿಯಲ್ಲಿದ್ದೀರೋ ಎಂಬುದನ್ನು ನೋಡಿ ನಿಮ್ಮ ಮನಸ್ಸು ಕಠಿಣ ಪರಿಸ್ಥಿತಿಗಳಲ್ಲಿಯೂ ಕಲಿಯಲು ಮತ್ತು ಬೆಳೆಯಲು ಅವಕಾಶವನ್ನು ಹುಡುಕುತ್ತಿದೆಯೇ ಅಥವಾ ನಿಮ್ಮ ಮನಸ್ಸು ದೂರು ನೀಡುವಲ್ಲಿ ಮತ್ತು ಇತರರನ್ನು ದೂಷಿಸುವಲ್ಲಿ ತೊಡಗಿದೆಯೇ ಆದ್ದರಿಂದ ಕೆಲವು ಜನರು ಸಂಪೂರ್ಣ ಜವಾಬ್ದಾರಿಯನ್ನು ಹೊಂದಿರುತ್ತಾರೆಃ ಮನಸ್ಸು ನಾನು ತಪ್ಪು ಮಾಡಿದ್ದೇನೆ ಎಂದು ಭಾವಿಸುತ್ತದೆ ಆದರೆ ಕೆಲವು ಸಂದರ್ಭಗಳಲ್ಲಿ ಮನಸ್ಸು ಅದು ನಾನಲ್ಲ ಎಂದು ಭಾವಿಸುತ್ತದೆ ಅದು ಅವನ ಕಾರಣದಿಂದಾಗಿ ನನ್ನ ಹೆತ್ತವರ ಕಾರಣದಿಂದಾಗಿ ನನ್ನ ಮುಖ್ಯಸ್ಥನ ಕಾರಣದಿಂದಾಗಿ ನನ್ನ ಮಗನ ಕಾರಣದಿಂದಾಗಿ ಹೆಂಡತಿಯ ಕಾರಣದಿಂದಾಗಿ ನನ್ನ ಸಹೋದ್ಯೋಗಿ ಸ್ನೇಹಿತ ಶತ್ರುವಿನ ಕಾರಣದಿಂದಾಗಿ ಇದು ನನ್ನಿಂದಾಗಿ ಸಂಭವಿಸಲಿಲ್ಲ ನಿಮ್ಮ ಮನಸ್ಸು ಏನು ಯೋಚಿಸುತ್ತಿದೆ ಅದು ನಿಮ್ಮ ಮನಸ್ಥಿತಿಯನ್ನು ನಿರ್ಧರಿಸುತ್ತದೆ ನೀವು ಬೆಳವಣಿಗೆಯ ಮನಸ್ಥಿತಿಯನ್ನು ಹೊಂದಿರಬೇಕು ನೀವು ನಿಜವಾಗಿಯೂ ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಬಯಸಿದರೆ ಸಕಾರಾತ್ಮಕ ಮನಸ್ಥಿತಿಯನ್ನು ಹೊಂದಿರಿ ಈಗ ಭಾವನಾತ್ಮಕ ಸಮತೋಲನಕ್ಕೆ ಸಂಬಂಧಿಸಿದಂತೆ ಮುಂದಿನ 3 ಕೌಶಲ್ಯಗಳನ್ನು ನೋಡೋಣ ಒತ್ತಡವನ್ನು ನಿಭಾಯಿಸುವುದು ಮತ್ತು ವೈಫಲ್ಯವನ್ನು ನಿಭಾಯಿಸುವುದು ಇದು ಮತ್ತೊಮ್ಮೆ ನಿಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ ಮತ್ತು ಮೃದು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುತ್ತದೆ ಈಗ ಭಾವನಾತ್ಮಕ ಸಮತೋಲನ ಇಂದು ನಾನು ಮಾತನಾಡಲು ಹೊರಟಿರುವ ಮುಂದಿನ ಅಂಶಗಳೊಂದಿಗೆ ಭಾವನಾತ್ಮಕ ಸಮತೋಲನವು ಆಧ್ಯಾತ್ಮಿಕ ಬುದ್ಧಿವಂತಿಕೆಯಾಗಿದೆ ಈ ಎರಡು ಕೌಶಲ್ಯ ಸೆಟ್ಗಳು ನೀವು ಅತ್ಯಂತ ಯಶಸ್ವಿ ವ್ಯಕ್ತಿಯಾಗುತ್ತೀರಾ ಎಂಬುದನ್ನು ನಿರ್ಧರಿಸುವ ಪ್ರಧಾನ ಕೌಶಲ್ಯ ಸೆಟ್ಗಳೆಂದು ಭಾವಿಸಲಾಗಿದೆ ಯಶಸ್ಸು ವಸ್ತುನಿಷ್ಠ ಪರಿಭಾಷೆಯಲ್ಲಿ ಅಲ್ಲ ಆದರೆ ಸಮಗ್ರ ಪರಿಭಾಷೆಯಲ್ಲಿ ನೀವು ಯಶಸ್ವಿಯಾಗುತ್ತೀರಾ ನಿಮ್ಮ ಜೀವನದಲ್ಲಿ ನೀವು ಸಂತೋಷ ಮತ್ತು ಶಾಂತಿಯುತವಾಗಿರುತ್ತೀರಾ ಆದ್ದರಿಂದ ನಿಮ್ಮ ಯಶಸ್ಸಿನ ಮಟ್ಟವನ್ನು ನಿರ್ಧರಿಸುವುದು ಬುದ್ಧಿವಂತ ಅಂಶವಾದ ಐಕ್ಯೂ ಎಂದು ಹಿಂದಿನ ಚಿಂತನೆಗೆ ವಿರುದ್ಧವಾಗಿ ಈ ಎರಡು ಅಂಶಗಳನ್ನು ಮಾತ್ರ ಅವರು ನಿರ್ಧರಿಸುತ್ತಿದ್ದಾರೆ ಈಗ ಈ ಇಕ್ಯೂ ಎಂದರೇನು ಭಾವನಾತ್ಮಕ ಅಂಶ ಭಾವನಾತ್ಮಕ ಬುದ್ಧಿವಂತಿಕೆ ಮತ್ತು ನಾನು ಅದನ್ನು ಭಾವನಾತ್ಮಕ ಸಮತೋಲನ ಎಂದು ಕರೆಯುತ್ತೇನೆ ನಿಮ್ಮ ಭಾವನಾತ್ಮಕ ಸಾಕ್ಷರತೆ ಎಷ್ಟು ಚೆನ್ನಾಗಿದೆ ಅದು ಭಾವನಾತ್ಮಕವಾಗಿ ನಿಮಗೆ ನಿಮ್ಮ ಬಗ್ಗೆ ಏನು ಗೊತ್ತು ನಿಮ್ಮ ಭಾವನೆಗಳು ನಿಯಂತ್ರಣದಲ್ಲಿವೆ ಎಂದು ನಿಮಗೆ ಯಾವಾಗ ತಿಳಿಯುತ್ತದೆ ನೀವು ನಿಮ್ಮ ಭಾವನೆಗಳನ್ನು ಮತ್ತು ನಿಮ್ಮ ಭಾವನಾತ್ಮಕ ಬುದ್ಧಿವಂತಿಕೆಯ ಮಟ್ಟವನ್ನು ಕಳೆದುಕೊಳ್ಳುತ್ತಿದ್ದೀರಿ ಎಂದು ನಿಮಗೆ ಯಾವಾಗ ತಿಳಿಯುತ್ತದೆ ನಿಮ್ಮ ಇಕ್ಯೂ ಎಂದರೇನು ನಿಮ್ಮ ಭಾವನೆಗಳನ್ನು ಎಲ್ಲಾ ಸಮಯದಲ್ಲೂ ಯಾರೊಂದಿಗಾದರೂ ನಿಯಂತ್ರಿಸಲು ನಿಮಗೆ ಸಾಧ್ಯವೇ ಯಾರೊಂದಿಗಾದರೂ ನೀವು ನಿಮ್ಮ ಭಾವನೆಗಳನ್ನು ಕಳೆದುಕೊಳ್ಳುತ್ತೀರಾ ಕೆಲವು ಜನರೊಂದಿಗೆ ಮಾತ್ರ ನೀವು ಅದನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ ನೀವು ಬಯಸಿದರೆ ನಿಮ್ಮ ಭಾವನೆಗಳನ್ನು ಮರೆಮಾಚಲು ನಿಮಗೆ ಸಾಧ್ಯವಾಗುತ್ತದೆಯೇ ಅಥವಾ ಭಾವನೆಗಳು ಕೇವಲ ನಿಮ್ಮ ಮುಖ ನಿಮ್ಮ ಕಣ್ಣುಗಳು ನಿಮ್ಮ ಇಡೀ ದೇಹದಿಂದ ಅಮೌಖಿಕವಾಗಿ ವ್ಯಕ್ತಪಡಿಸಲಾಗುತ್ತಿದೆ ನಿಮಗೆ ಅದು ಸಾಧ್ಯವಾಗುತ್ತಿಲ್ಲವೇ ಕೆಲವು ಜನರ ಮುಂದೆ ನೀವು ದುರ್ಬಲರಾಗಿದ್ದೀರಾ ಕೆಲವು ಜನರೊಂದಿಗೆ ವಿಶೇಷವಾಗಿ ಅವರು ನಿಮ್ಮ ಬಾಸ್ ಆಗಿದ್ದರೆ ನೀವು ಭಯಭೀತರಾಗಿದ್ದೀರಾ ನೀವು ಅಷ್ಟು ಒಳ್ಳೆಯ ಸ್ಥಿತಿಯಲ್ಲಿಲ್ಲ ಎಂದು ಭಾವಿಸೋಣ ಶಕ್ತಿಯುತ ಜನರ ಮುಂದೆ ನಿಮಗಿಂತ ಶ್ರೀಮಂತ ಜನರ ಮುಂದೆ ನೀವು ಸ್ವಲ್ಪ ಭಯಭೀತರಾಗಿ ಮತ್ತು ದುರ್ಬಲರಾಗಿದ್ದೀರಾ ಹಾಗಾದರೆ ನಿಮಗೆ ಈ ರೀತಿಯ ಭಾವನಾತ್ಮಕ ಸಮಸ್ಯೆಗಳಿವೆಯೇ ಕೋಪ ಹತಾಶೆ ಮತ್ತು ನೋವಿನಂತಹ ನಿಮ್ಮ ನಕಾರಾತ್ಮಕ ಭಾವನೆಗಳನ್ನು ನೀವು ನಿಯಂತ್ರಿಸಬಹುದೇ ಉದಾಹರಣೆಗೆ ನಿಮಗೆ ನೋವಾಗಿದ್ದರೆ ನೀವು ಹೇಗೆ ವರ್ತಿಸುತ್ತೀರಿ ಪ್ರತಿಕ್ರಿಯಿಸುತ್ತೀರಾ ನಿಮಗೆ ಕೋಪ ಬರುತ್ತದೆ ನೀವು ಇತರರ ಮೇಲೆ ಕೂಗುತ್ತೀರಾ ಅಥವಾ ನೀವು ಸುಮ್ಮನೆ ನಿಮ್ಮನ್ನು ಶಾಂತಗೊಳಿಸಿಕೊಳ್ಳುತ್ತೀರಾ ತದನಂತರ ನೀವು ಆತ್ಮಾವಲೋಕನ ಮಾಡಿಕೊಳ್ಳುತ್ತೀರಿ ಹಿಂತಿರುಗಿ ನೋಡುತ್ತೀರಿ ವಿಷಯಗಳ ಬಗ್ಗೆ ಯೋಚಿಸುತ್ತೀರಿ ಮತ್ತು ನಂತರ ನೀವು ಭವಿಷ್ಯದಲ್ಲಿ ಆ ರೀತಿಯ ಗಾಯವನ್ನು ಕಡಿಮೆ ಮಾಡಲು ಪರಿಹಾರದೊಂದಿಗೆ ಹೊರಬರುತ್ತೀರಿ ನೀವು ಹೇಗೆ ವರ್ತಿಸುತ್ತೀರಿ ಜನರು ನಿಮಗೆ ನೋವುಂಟು ಮಾಡಿದಾಗ ನೀವು ವಿಶಾಲವಾಗಿ ವರ್ತಿಸುತ್ತೀರಾ ಜನರು ನಿಮಗೆ ನೋವುಂಟು ಮಾಡಿದಾಗ ನೀವು ಉದಾರವಾಗಿ ವರ್ತಿಸುತ್ತೀರಾ ಅಥವಾ ಯಾರಾದರೂ ನಿಮಗೆ ನೋವುಂಟು ಮಾಡಿದಾಗ ನೀವು ನಿಮ್ಮ ಬಗ್ಗೆ ನೀಚತನವನ್ನು ತೋರಿಸುತ್ತೀರಾ ಆದ್ದರಿಂದ ಇದು ದೊಡ್ಡ ವ್ಯತ್ಯಾಸವನ್ನುಂಟು ಮಾಡುತ್ತದೆ ನೀವು ನಿಮ್ಮ ಸ್ವಂತ ಭಾವನೆಯಲ್ಲಿ ಮುಳುಗಿದಾಗ ತರ್ಕಬದ್ಧವಾಗಿ ಯೋಚಿಸಬಹುದೇ ಮತ್ತು ವಸ್ತುನಿಷ್ಠ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದೇ ಅಂದರೆ ನೀವು ಸಂಪೂರ್ಣವಾಗಿ ಭಾವೋದ್ರೇಕದಲ್ಲಿ ಮುಳುಗಿದಾಗ ನೀವು ಹೀಗೆ ಮಾಡಬಹುದೇ ಯಾವುದೇ ವಸ್ತುನಿಷ್ಠ ಮತ್ತು ತರ್ಕಬದ್ಧ ನಿರ್ಧಾರಗಳು ಅಥವಾ ಅದು ನಿಮ್ಮ ಭಾವನೆಗಳಿಂದ ನಿಯಂತ್ರಿಸಲ್ಪಡುತ್ತದೆಯೇ ನಿಮ್ಮ ಅಂತರಂಗದ ಭಾವನೆಗಳನ್ನು ಹಂಚಿಕೊಳ್ಳಲು ನೀವು ಹೆದರುತ್ತಿದ್ದೀರಾ ನಿಮ್ಮ ಒಳಗಿನ ಕೆಲವು ಭಯಗಳು ಆತಂಕಗಳು ಮತ್ತು ನಂತರ ತಮಾಷೆಯ ಆಲೋಚನೆಗಳನ್ನು ಸಹ ನೀವು ಗುಂಪಿನಲ್ಲಿ ಕನಿಷ್ಠ ಒಬ್ಬ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಬಹುದೇ ಇದು ಸಾಧ್ಯವೇ ಗಾಬರಿಯಾಗದೆ ನೀವು ಯಾರೊಂದಿಗಾದರೂ ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಬಹುದೇ ಗಾಬರಿಯಾಗದೆ ನೀವು ಯಾರೊಂದಿಗಾದರೂ ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಬಹುದೇ ಈಗ ನೀವು ಎಲ್ಲಿದ್ದೀರಿ ಎಂದು ನಿಮ್ಮನ್ನು ನೀವು ಕೇಳಿಕೊಂಡರೆ ಈ ಎಲ್ಲಾ ಗುಣಗಳು ನಿಮ್ಮ ಭಾವನಾತ್ಮಕ ಸಾಕ್ಷರತೆಯ ಬಗ್ಗೆ ಪ್ರಮುಖ ಸುಳಿವುಗಳನ್ನು ನೀಡುತ್ತವೆ ಇದಕ್ಕೆ ಹಿಂತಿರುಗುತ್ತೇನೆ ಆದರೆ ಈಗ ನಾನು ಇದನ್ನು ನಿಮಗೆ ಪರಿಚಯಿಸಲು ಬಯಸುತ್ತೇನೆ ಮತ್ತು ಈ ಪ್ರಶ್ನೆಗಳನ್ನು ಕೇಳುತ್ತಲೇ ಇರಿ ವಾಸ್ತವವಾಗಿ ನೀವು ಇದನ್ನು ಕೇಳುತ್ತೀರಿ ಮತ್ತು ನಂತರ ಬರೆಯಿರಿ ಮತ್ತು ನಂತರ ಯೋಚಿಸಿ ಉತ್ತರವನ್ನು ಬರೆಯಿರಿಃ ನಾನು ಈ ಮಟ್ಟದಲ್ಲಿದ್ದೇನೆ ನಾನು ಈ ವ್ಯಕ್ತಿಗೆ ಹೆದರುತ್ತೇನೆ ತದನಂತರ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಪ್ರಜ್ಞಾಪೂರ್ವಕವಾಗಿ ಇರಿಸಿಕೊಳ್ಳಲು ಪ್ರಯತ್ನಿಸಿ ತದನಂತರ ಆ ಪರಿಸ್ಥಿತಿಯನ್ನು ಜಯಿಸಲು ಪ್ರಯತ್ನಿಸಿ ಮತ್ತೆ ನಾನು ಹೇಳಿದಂತೆ ನಂತರದ ಹಂತದಲ್ಲಿ ಕೆಲವು ರೀತಿಯ ಭಾವನಾತ್ಮಕ ಸಮಸ್ಯೆಗಳನ್ನು ನಿವಾರಿಸಲು ಹಿಂತಿರುಗುತ್ತೇನೆ ಈಗ ಒತ್ತಡ ನಿರ್ವಹಣೆಯ ಬಗ್ಗೆ ಒತ್ತಡವನ್ನು ನಿಭಾಯಿಸುವ ಬಗ್ಗೆ ನೀವು ಒತ್ತಡವನ್ನು ಹೇಗೆ ನಿಭಾಯಿಸುತ್ತೀರಿ ಭಾವನಾತ್ಮಕವಾಗಿ ಎಷ್ಟು ಪ್ರಬಲವಾಗಿದೆ ಎಂಬುದನ್ನು ಸಹ ನಿರ್ಧರಿಸುತ್ತದೆ ನೀವು ಒಬ್ಬ ವ್ಯಕ್ತಿಯಾಗಿದ್ದೀರಿ ಮತ್ತು ಇದು ನಿಮ್ಮ ಸ್ವಯಂ ನಿರ್ವಹಣಾ ಕೌಶಲ್ಯದ ಬಗ್ಗೆ ಸಹ ಹೇಳುತ್ತದೆ ಒತ್ತಡವನ್ನು ನಿಭಾಯಿಸಲು ಸಂಬಂಧಿಸಿದಂತೆ ನೀವು ಯಾವುದೇ ಸಂದರ್ಭದಲ್ಲೂ ತಂಪಾಗಿ ಶಾಂತವಾಗಿ ಮತ್ತು ಒಗ್ಗಟ್ಟಾಗಿ ಇರುತ್ತೀರಾ ಕೆಲವರು ತಮ್ಮ ಸ್ನೇಹಿತರು ಮತ್ತು ಬೆಂಬಲಿಗರು ಇರುವ ವಾತಾವರಣದಲ್ಲಿ ಮಾತ್ರ ತಂಪಾಗಿ ಉಳಿಯಲು ಸಾಧ್ಯವಾಗುತ್ತದೆ ಎಂದು ಭಾವಿಸುತ್ತಾರೆ ಆದರೆ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಕಠಿಣ ಪರಿಸ್ಥಿತಿಯಲ್ಲಿ ನೀವು ಶಾಂತವಾಗಿರುತ್ತೀರಾ ಮತ್ತು ಒಗ್ಗಟ್ಟಾಗಿರುತ್ತೀರಾ ವೈಯಕ್ತಿಕ ಮತ್ತು ವೃತ್ತಿಪರ ಮಟ್ಟದಲ್ಲಿ ಜನರೊಂದಿಗೆ ಸಂವಹನ ನಡೆಸುವಾಗ ನೀವು ಒತ್ತಡಕ್ಕೆ ಒಳಗಾಗುತ್ತೀರಾ ನೀವು ಮನೆಗೆ ಹೋಗುವುದನ್ನು ದ್ವೇಷಿಸುತ್ತೀರಿ ಆದ್ದರಿಂದ ನೀವು ಬಾರ್ ಗೆ ಹೋಗಿ ಸಾಕಷ್ಟು ಕುಡಿಯುತ್ತೀರಿ ಮತ್ತು ನಂತರ ಮನೆಗೆ ಹೋಗಿ ನಂತರ ಇತರರ ಮೇಲೆ ಕೂಗುವುದು ಆದರೆ ನಂತರ ನಿಮ್ಮ ಪ್ರಜ್ಞಾಹೀನತೆಯಲ್ಲಿ ನೀವು ಏನನ್ನೂ ಕೇಳುವುದಿಲ್ಲ ಮತ್ತು ನಂತರ ನೀವು ಸುಮ್ಮನಾಗುತ್ತೀರಿ ಕಚೇರಿಯಲ್ಲಿ ನೀವು ನಿಮ್ಮ ಸಹೋದ್ಯೋಗಿಯನ್ನು ಎದುರಿಸಲು ಬಯಸುವುದಿಲ್ಲ ನೀವು ನಿಮ್ಮ ಬಾಸ್ ಅನ್ನು ಎದುರಿಸಲು ಬಯಸುವುದಿಲ್ಲ ಆ ಮನೆ ಮತ್ತು ಕಚೇರಿ ಎರಡರಲ್ಲೂ ನೀವು ಅಂತಹ ಸಂಘರ್ಷದ ಒತ್ತಡದ ಪರಿಸ್ಥಿತಿಯನ್ನು ಸೃಷ್ಟಿಸಿದ್ದೀರಾ ಒತ್ತಡದ ಪರಿಸ್ಥಿತಿಯಿಂದ ಹೊರಬರುವುದು ಹೇಗೆ ಎಂದು ನಿಮಗೆ ತಿಳಿದಿದೆಯೇ ಒತ್ತಡವು ಒಂದು ವಿಷಯವಾಗಿದೆ ಕೆಲವೊಮ್ಮೆ ಅದು ಸ್ವಯಂ ಪ್ರೇರಿತವಾಗಿದೆ ಎಂದು ನಿಮಗೆ ತಿಳಿದಿದೆ ಇದು ಹೆಚ್ಚಿನ ಸಮಯ ಇಲ್ಲ ಇದು ಒಂದು ಭ್ರಮೆಯಾಗಿದೆ ಇವೆಲ್ಲವೂ ಗ್ರಹಿಸಿದ ಬೆದರಿಕೆಗಳಾಗಿವೆ ಈಗ ಒಮ್ಮೆ ನೀವು ಒತ್ತಡದ ಪರಿಸ್ಥಿತಿಯಿಂದ ಹೊರಬರುವುದು ಹೇಗೆ ಎಂದು ನಿಮಗೆ ತಿಳಿದಿದೆಯೇ ನೀವು ಕಡಿಮೆ ಒತ್ತಡದಲ್ಲಿದ್ದರೆ ಹೆಚ್ಚು ಉತ್ಪಾದಕರಾಗುತ್ತೀರಿ ಎಂದು ನಿಮಗೆ ತಿಳಿದಿದೆಯೇ ನೀವು ಒತ್ತಡವನ್ನು ತೆಗೆದುಹಾಕುವುದು ಮತ್ತು ನಂತರ ನೀವು ಹೆಚ್ಚು ಉತ್ಪಾದಕವಾಗುವುದು ಮುಖ್ಯ ನೀವು ಅದರ ಬಗ್ಗೆ ಯೋಚಿಸಿದ್ದೀರಾ ಈಗ ಮುಂದಿನ ಕೌಶಲ್ಯವು ವೈಫಲ್ಯವನ್ನು ನಿಭಾಯಿಸುವುದಾಗಿದೆ ವೈಫಲ್ಯವನ್ನು ನೀವು ಹೇಗೆ ಎದುರಿಸುತ್ತೀರಿ ವೈಫಲ್ಯವು ನಿಜವಾಗಿಯೂ ನಿಮ್ಮ ಯಶಸ್ಸಿಗೆ ಒಂದು ಮೆಟ್ಟಿಲು ಕಲ್ಲಾಗಿದೆಯೇ ನೀವು ನಿಮ್ಮ ವೈಫಲ್ಯದಿಂದ ಕಲಿಯುತ್ತೀರಾ ಮತ್ತು ನಂತರ ಆ ವೈಫಲ್ಯವನ್ನು ನಿಮ್ಮ ಯಶಸ್ಸನ್ನು ದೊಡ್ಡ ಬಿಂದುವನ್ನಾಗಿ ಮಾಡಲು ಬಳಸುತ್ತೀರಾ ಅಥವಾ ನೀವು ವೈಫಲ್ಯದಿಂದ ಸಿಲುಕಿಕೊಳ್ಳುತ್ತೀರಾ ವೈಫಲ್ಯಕ್ಕೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಆದ್ದರಿಂದ ಅದು ಮತ್ತೊಮ್ಮೆ ನಿಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ ಒಂದು ಸೋಲಿನ ನಂತರ ಮತ್ತೆ ಪುಟಿದೇಳುವ ಸ್ಥಿತಿಸ್ಥಾಪಕತ್ವ ನಿಮಗೆ ಇದೆಯೇ ಆದ್ದರಿಂದ ಜನರಿದ್ದಾರೆ ಒಂದು ಸಣ್ಣ ಹಿನ್ನಡೆ ಇಂದ ಅವರು ತುಂಬಾ ನಿರಾಶೆಗೊಳ್ಳುತ್ತಾರೆ ಭಾವನಾತ್ಮಕವಾಗಿ ಅಸಮಾಧಾನಗೊಳ್ಳುತ್ತಾರೆ ಮತ್ತು ಅವರು ಮತ್ತೆ ಪ್ರಯತ್ನಿಸುವುದಿಲ್ಲ ಆದರೆ ನಿಲ್ಲಿಸಿಯೇ ಬಿಡುತ್ತಾರೆ ಆದರೆ ಹಿಂತಿರುಗುವ ಜನರಿದ್ದಾರೆ ಅವರು ಹತಾಶೆಯ ಆಳಕ್ಕೆ ಹೋಗುತ್ತಾರೆ ಮತ್ತು ನಂತರ ಅವರು ಅದರಿಂದ ಹೊರಬರುತ್ತಾರೆ ಮತ್ತು ಅವರು ಕೇವಲ ಸ್ಥಿತಿಸ್ಥಾಪಕತ್ವದಿಂದಾಗಿ ನಂಬಲಾಗದ ಎತ್ತರಕ್ಕೆ ಏರುತ್ತಾರೆ ಅದು ಮೃದು ಕೌಶಲ್ಯ ನಿಮಗೆ ನಿರಂತರತೆ ಮತ್ತು ಪರಿಶ್ರಮವಿದೆಯೇ ಮತ್ತೆ ಇವು ಇತರ ಮೃದು ಕೌಶಲ್ಯಗಳು ಅಡೆತಡೆಗಳು ಮತ್ತು ವಿರೋಧಗಳ ಹೊರತಾಗಿಯೂ ನಿಮ್ಮ ಯೋಜನೆಯನ್ನು ಮುಂದುವರಿಸಲು ನಿಮಗೆ ಇಚ್ಛಾಶಕ್ತಿ ಇದೆಯೇ ನಿಮ್ಮ ಧ್ಯೇಯವನ್ನು ಸಾಧಿಸುವವರೆಗೆ ಅದೇ ಶಕ್ತಿಯೊಂದಿಗೆ ಕೆಲಸ ಮಾಡುವ ಶಕ್ತಿ ಮತ್ತು ದೃಢನಿಶ್ಚಯ ಇದೆಯೇ ಯೋಜನೆಯ ಪ್ರಾರಂಭದಲ್ಲಿ ಸಾಕಷ್ಟು ಉತ್ಸಾಹ ಮತ್ತು ಶಕ್ತಿಯೊಂದಿಗೆ ಪ್ರಾರಂಭಿಸುವ ಜನರಿದ್ದಾರೆ ಆದರೆ ಯೋಜನೆಯು ಮುಂದುವರಿದಾಗ ಏನಾಗುತ್ತದೆ ಸ್ವಲ್ಪ ಸಮಯದ ನಂತರ ಅವರು ಎಲ್ಲಾ ಶಕ್ತಿ ಮತ್ತು ಉತ್ಸಾಹವನ್ನು ಕಳೆದುಕೊಳ್ಳುತ್ತಾರೆ ಏಕೆಂದರೆ ಅವರಿಗೆ ಬೆಂಬಲ ಸಿಗುತ್ತಿಲ್ಲ ಅವರಿಗೆ ಯಾವುದೇ ಪ್ರೋತ್ಸಾಹ ಸಿಗುತ್ತಿಲ್ಲ ಈ ಸಮಯದಲ್ಲಿ ಅವರು ತಮ್ಮನ್ನು ತಾವು ನಂಬಿಕೊಳ್ಳಬೇಕು ಅವರ ಆಂತರಿಕ ಕೋರ್ ತುಂಬಾ ಬಲವಾಗಿರಬೇಕು ಆಂತರಿಕ ಆತ್ಮವಿಶ್ವಾಸವನ್ನು ನಂಬಬೇಕು ಮತ್ತು ನಂತರ ಮುಂದೆ ಸಾಗಬೇಕು ಅವರಿಗೆ ಇಚ್ಛಾಶಕ್ತಿ ದೃಢನಿಶ್ಚಯ ಪರಿಶ್ರಮ ನಿರಂತರತೆ ಬೇಕಾಗಿರುವುದರಿಂದ ಅವರು ಹಿಂದಿರುಗಬಹುದು ಈಗ ಸ್ವಯಂ ನಿರ್ವಹಣೆಗೆ ನಿಮಗೆ ಅಗತ್ಯವಿರುವ ಮುಂದಿನ ಮೂರು ಪ್ರಮುಖ ಕೌಶಲ್ಯಗಳನ್ನು ನೋಡೋಣ ನಾನು ತಾಳ್ಮೆ ಸಹಿಷ್ಣುತೆ ಮತ್ತು ವಿಶ್ವಾಸಾರ್ಹತೆಯನ್ನು ಒಂದು ಕೌಶಲ್ಯವಾಗಿ ಇಟ್ಟುಕೊಂಡಿದ್ದೇನೆ ಏಕೆಂದರೆ ಅವು ಒಂದಕ್ಕೊಂದು ಹೆಚ್ಚು ಕಡಿಮೆ ಹತ್ತಿರದಲ್ಲಿವೆ ಈಗ ತಾಳ್ಮೆಯಿಂದಿರುವುದು ಎಂದರೆ ಏನು ಇದು ಏಕೆ ಒಂದು ಪ್ರಮುಖ ಮೃದು ಕೌಶಲ್ಯವಾಗಿದೆ ಏಕೆಂದರೆ ಇತರರು ಧಾವಿಸಿದಾಗ ಶಾಂತವಾಗಿರಲು ನಿಮಗೆ ಬುದ್ಧಿವಂತಿಕೆ ಇರಬೇಕು ಮೂರ್ಖರು ಧಾವಿಸುತ್ತಾರೆ ಅಲ್ಲಿ ದೇವತೆಗಳು ನಡೆಯಲು ಹೆದರುತ್ತಾರೆ ಎಂಬ ಗಾದೆಯನ್ನು ನೀವು ಕೇಳಿರಬಹುದು ದೇವತೆಗಳು ಒಂದು ಮಾರ್ಗವನ್ನು ತೆಗೆದುಕೊಳ್ಳಲು ಹೆದರುತ್ತಿದ್ದರೂ ಮೂರ್ಖರು ಧಾವಿಸುತ್ತಾರೆ ಓಡುತ್ತಾರೆ ಈಗ ಬುದ್ಧಿವಂತರು ಏನನ್ನಾದರೂ ಮಾಡಲು ಹೆದರುತ್ತಿದ್ದರೂ ಮೂರ್ಖ ಜನರು ಅದನ್ನು ಮಾಡುತ್ತಾರೆ ಈಗ ಈ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ತಾಳ್ಮೆ ಇದೆಯೇ ನೀವು ಸರಿಯಾದ ಚಲನೆಯ ಸರಿಯಾದ ಅವಕಾಶಕ್ಕಾಗಿ ಕಾಯುವಷ್ಟು ತಾಳ್ಮೆಯಿಂದಿರುವಿರಾ ಅಥವಾ ಅಸಹನೆಯಿಂದಿರುವಿರಾ ನೀವು ನಿಮ್ಮ ಕೋಪವನ್ನು ಕಳೆದುಕೊಳ್ಳುತ್ತೀರಿ ನೀವು ಅಲ್ಪ ಸ್ವಭಾವದ ವ್ಯಕ್ತಿ ಎಂದು ತೋರಿಸಿ ನಿಮಗೆ ತುಂಬಾ ಅಹಿತಕರವಾದ ಮತ್ತು ಸಂಪೂರ್ಣವಾಗಿ ಪ್ರತಿಕೂಲವಾದ ವಿಷಯಗಳಿಗೆ ಬದ್ಧರಾಗಿರಿ ಆದ್ದರಿಂದ ವೈಯಕ್ತಿಕ ಅಥವಾ ವೃತ್ತಿಪರ ಸಂಬಂಧಗಳಲ್ಲಿ ತಾಳ್ಮೆ ಬಹಳ ಮುಖ್ಯವಾದ ಗುಣವಾಗಿದೆ ಕ್ರೆಯೆಯನ್ನು ಪ್ರಾರಂಭಿಸಲು ಸೂಕ್ತ ಸಮಯಕ್ಕಾಗಿ ನೀವು ತಾಳ್ಮೆಯಿಂದ ಕಾಯಬಹುದೇ ನೀವು ಪ್ರಾರಂಭಿಸಲು ನೀವು ಅತ್ಯಂತ ಪ್ರಮುಖ ಸಮಯಕ್ಕಾಗಿ ಕಾಯಬೇಕಾಗುತ್ತದೆ ಇದು ಸೂಕ್ತವೆಂದು ನೀವು ಭಾವಿಸಿದಾಗ ಮತ್ತು ಅದು ನಿಮಗೆ ಮತ್ತು ಅದರಲ್ಲಿ ಕಾಳಜಿವಹಿಸುವ ಇತರ ಎಲ್ಲರಿಗೂ ಪ್ರಯೋಜನಕಾರಿಯಾಗುತ್ತದೆ ನೀವು ಉನ್ನತ ಮಟ್ಟದ ಸಹಿಷ್ಣುತೆಯನ್ನು ಹೊಂದಿದ್ದೀರಾ ಇಂದು ಅಸಹಿಷ್ಣುತೆಯು ಪ್ರಪಂಚದಾದ್ಯಂತ ಒಂದು ರೀತಿಯ ಉನ್ಮಾದವಾಗಿ ಮಾರ್ಪಟ್ಟಿದೆ ಜನರು ಅತ್ಯಂತ ಅಸಹಿಷ್ಣುವಾಗಿದ್ದಾರೆ ಯಾವುದೇ ರೀತಿಯ ವ್ಯತ್ಯಾಸದ ಬಗ್ಗೆ ಅಸಹಿಷ್ಣುವಾಗಿದ್ದಾರೆ ಹೆಸರು ಜಾತಿ ಧರ್ಮ ಬಣ್ಣದ ವಿಷಯದಲ್ಲಿ ವ್ಯತ್ಯಾಸ ಭಾಷೆ ರಾಷ್ಟ್ರೀಯತೆ ಆದ್ದರಿಂದ ಒಂದೇ ಅಲ್ಲದ ಯಾವುದಾದರೂ ಆದ್ದರಿಂದ ಜನರು ಅಸಹಿಷ್ಣುಗಳಾಗುತ್ತಾರೆ ಆದರೆ ನಾನು ಆ ರೀತಿಯ ಅಸಹಿಷ್ಣುತೆಯ ಬಗ್ಗೆ ಮಾತನಾಡುತ್ತಿಲ್ಲ ಆದರೆ ಸಹಿಷ್ಣುತೆಯ ಬಗ್ಗೆ ಮಾತನಾಡುತ್ತಿದ್ದೇನೆ ನೀವು ಅಭಿವೃದ್ಧಿಪಡಿಸಬೇಕಾದ ಮೃದು ಕೌಶಲ್ಯ ನೀವು ಉನ್ನತ ಮಟ್ಟದ ಸಹಿಷ್ಣುತೆಯನ್ನು ಹೊಂದಿದ್ದೀರಾ ನಿಮಗೆ ಕಿರಿಕಿರಿಯುಂಟುಮಾಡುವ ವಿವಿಧ ರೀತಿಯ ಗುಣಗಳನ್ನು ಹೊಂದಿರುವ ಜನರು ಬಂದು ನಿಮ್ಮೊಂದಿಗೆ ಮಾತನಾಡುವಾಗ ಕೆಲವರು ತುಂಬಾ ಅಸಹಿಷ್ಣುಗಳಾಗುತ್ತಾರೆ ಆದ್ದರಿಂದ ನೀವು ನಿಮ್ಮ ಕೋಪವನ್ನು ಕಳೆದುಕೊಳ್ಳುತ್ತೀರಿ ಈಗ ನಿಮಗೆ ಆ ಸಹಿಷ್ಣುತೆ ಇದೆಯೇ ನೀವು ಜನರನ್ನು ಸಹಿಸಿಕೊಳ್ಳಬಹುದೇ ನೀವು ಸನ್ನಿವೇಶಗಳನ್ನು ಸಹಿಸಿಕೊಳ್ಳಬಹುದೇ ನೀವು ಜನರಿಗೆ ಉದ್ದನೆಯ ಹಗ್ಗವನ್ನು ನೀಡಬಹುದೇ ನೀವು ಯಾವಾಗಲೂ ಚೆಂಡನ್ನು ಇನ್ನೊಬ್ಬ ವ್ಯಕ್ತಿಯ ಅಂಗಳದಲ್ಲಿ ತಳ್ಳುವವರಾಗಿರಬಹುದೇ ಮತ್ತು ನಂತರ ನಿಮ್ಮ ಅವಕಾಶಕ್ಕಾಗಿ ಕಾಯುವಂತೆ ಮಾಡಬಹುದೇ ನೀವು ಸಹಿಷ್ಣುವಾಗಿ ಉಳಿಯುತ್ತೀರಾ ಜನರು ನಿಮ್ಮನ್ನು ನಂಬಬಹುದೇ ವಿಶ್ವಾಸಾರ್ಹತೆಯು ಮತ್ತೊಂದು ಪ್ರಮುಖ ಮೃದು ಕೌಶಲ್ಯವಾಗಿದೆ ನೀವು ಅದನ್ನು ಇನ್ನೂ ಅಭಿವೃದ್ಧಿಪಡಿಸದಿದ್ದರೆ ನೀವು ಅದನ್ನು ಅಭಿವೃದ್ಧಿಪಡಿಸಬೇಕಾಗಿದೆ ನೀವು ವಿಶ್ವಾಸಾರ್ಹತೆಯೊಂದಿಗೆ ಜವಾಬ್ದಾರಿಯುತ ಮತ್ತು ಬದ್ಧರಾಗಿದ್ದೀರಾ ನೀವು ಸತ್ಯವನ್ನು ಮಾತನಾಡುತ್ತೀರಾ ಅಥವಾ ಕೆಲವೊಮ್ಮೆ ಸುಳ್ಳನ್ನು ಹೇಳುತ್ತೀರಾ ಅಥವಾ ಯಾವಾಗಲೂ ಸುಳ್ಳನ್ನು ಮಾತ್ರ ಹೇಳುತ್ತೀರಾ ಈಗ ಕೇವಲ ಸುಳ್ಳುಗಳನ್ನು ಹೇಳುವುದು ವಿನೋದಮಯವಾಗಿರಬಹುದು ಆದರೆ ನೀವು ನಿಜವಾಗಿಯೂ ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಬಯಸಿದರೆ ದೀರ್ಘಾವಧಿಯಲ್ಲಿ ಅದು ಸಹಾಯ ಮಾಡುವುದಿಲ್ಲ 100 ಪ್ರತಿಶತ ಸತ್ಯವನ್ನು ಹೊಂದಿರುವ ನಿಮ್ಮ ಮಾತನ್ನು ಜನರು ಎಷ್ಟು ಹೆಚ್ಚು ಅವಲಂಬಿಸಬಹುದು ಅಷ್ಟು ಹೆಚ್ಚು ಜನರು ನಿಮ್ಮನ್ನು ನಂಬುತ್ತಾರೆ ಮತ್ತು ನಂತರ ಹೆಚ್ಚು ಜನರು ನಿಮ್ಮ ಮೇಲೆ ಹೂಡಿಕೆ ಮಾಡುತ್ತಾರೆ ಅವರು ಬಂದು ನಿಮಗೆ ಯಶಸ್ಸನ್ನು ನೀಡುತ್ತಾರೆ ಇದು ಸತ್ಯ ಮತ್ತು ಸಮಗ್ರತೆಯೊಂದಿಗೆ ಬೆಸೆದುಕೊಂಡಿರುವ ಅತ್ಯಂತ ವಿಶ್ವಾಸಾರ್ಹವಾದದ್ದಾಗಿರಬೇಕು ನೀವು ಪ್ರಾಮಾಣಿಕತೆ ಮತ್ತು ಸಮಗ್ರತೆಯ ಉತ್ತಮ ಮಾನದಂಡಗಳನ್ನು ಹೊಂದಿದ್ದೀರಾ ನೀವು ಮಾಡುವ ಎಲ್ಲಾ ಕೆಲಸಗಳಲ್ಲಿ ನೀವು ನೈತಿಕವಾಗಿ ವರ್ತಿಸುತ್ತೀರಾ ನೀವು ನೈತಿಕವಾಗಿ ಒಳ್ಳೆಯ ರೀತಿಯಲ್ಲಿ ವರ್ತಿಸುತ್ತೀರಾ ನೈತಿಕವಾಗಿ ಯಾವುದು ಸರಿ ಅಥವಾ ತಪ್ಪು ಎಂದು ನಿಮಗೆ ತಿಳಿದಿದೆಯೇ ಮತ್ತು ನೀವು ಯಾವಾಗಲೂ ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡುತ್ತೀರಾ ನೀವು ನೈತಿಕವಾಗಿ ಸರಿಯೇ ಅಲ್ಲಿ ಯಾರೂ ಇಲ್ಲ ಎಂದು ನಿಮಗೆ ತಿಳಿದಿರುವ ಕೆಲಸಗಳನ್ನು ನೀವು ಮಾಡುತ್ತೀರಾ ಆದರೆ ಏನೂ ಆಗುವುದಿಲ್ಲ ಎಂದು ಜನರು ನೋಡಿದರೂ ಸಹ ನೀವು ಮಾಡುತ್ತೀರಾ ಅಥವಾ ನೀವು ನೈತಿಕವಾಗಿ ಸರಿಯಾಗಿಲ್ಲದ ಕೆಲಸಗಳನ್ನು ಮಾಡುತ್ತಿದ್ದೀರಾ ಹಾಗಾದರೆ ನಿಮ್ಮ ಬಾಸ್ ಅನುಪಸ್ಥಿತಿಯಲ್ಲಿ ನಿಮ್ಮ ಪೋಷಕರ ಅನುಪಸ್ಥಿತಿಯಲ್ಲಿ ನಿಮ್ಮ ಸಂಗಾತಿಯ ಅನುಪಸ್ಥಿತಿಯಲ್ಲಿ ನೀವು ಅಂತಹ ಕೆಲಸಗಳನ್ನು ಮಾಡುತ್ತಿದ್ದೀರಾ ಆದ್ದರಿಂದ ಈ ಪ್ರಶ್ನೆಗಳನ್ನು ಕೇಳಿ ತದನಂತರ ಹಿಂದಿನ ಉಪನ್ಯಾಸದಲ್ಲಿ ನಾನು ಸುಳಿವು ನೀಡಿದ ಗ್ರಹಿಕೆಯು ನೀವು ಮಾಡುವ ಸಂಗತಿಯಾಗಿದೆ ವಿಶೇಷವಾಗಿ ನೀವು ಪರಸ್ಪರ ಸಂವಹನ ನಡೆಸುತ್ತಿರುವಾಗ ಇತರ ವ್ಯಕ್ತಿಯ ಬಗ್ಗೆ ಗಮನ ಹರಿಸಬೇಕು ಮಾತನಾಡದ ಸಂವಹನ ಕ್ರಿಯೆಗಳಿಗೆ ನೀವು ಗಮನ ಕೊಡುತ್ತೀರಾ ಜನರು ಸಾಮಾನ್ಯವಾಗಿ ಒಂದು ವಿಷಯವನ್ನು ಹೇಳುತ್ತಾರೆ ಆದರೆ ನಂತರ ಅವರು ಬೇರೆ ಏನನ್ನಾದರೂ ಅರ್ಥೈಸುತ್ತಾರೆ ಏನಾದರೂ ಕೆಲವೊಮ್ಮೆ ಅವರು ನಿಖರವಾಗಿ ವಿರುದ್ಧವಾಗಿ ಅರ್ಥೈಸುತ್ತಾರೆ ಅವರು ಏನನ್ನಾದರೂ ಹೇಳುತ್ತಾರೆ ಅವರ ದೇಹಭಾಷೆಯು ನಿಖರವಾಗಿ ಇದಕ್ಕೆ ವಿರುದ್ಧವಾಗಿದೆ ಈಗ ನೀವು ಮೌಖಿಕವಲ್ಲದ ಸೂಚನೆಗಳ ಬಗ್ಗೆ ಗಮನ ಹರಿಸುತ್ತೀರಾ ಅವರ ಕಣ್ಣುಗಳು ಏನು ಹೇಳುತ್ತವೆ ಅವರ ಮುಖಭಾವಗಳು ಏನನ್ನು ಸೂಚಿಸುತ್ತವೆ ನೀವು ಅದನ್ನು ನೋಡಬಹುದೇ ಆಗಾಗ್ಗೆ ಜನರು ಏನನ್ನಾದರೂ ಹೇಳುತ್ತಾರೆ ಆದರೆ ಅವರು ಅದನ್ನು ಅರ್ಥೈಸಿಕೊಳ್ಳುವುದಿಲ್ಲ ಅಥವಾ ನಿಖರವಾಗಿ ವಿರುದ್ಧವಾಗಿ ಅರ್ಥೈಸುವುದಿಲ್ಲ ಎಂದು ನೀವು ಭಾವಿಸುತ್ತೀರಾ ನಿಮ್ಮ ಮನಸ್ಸು ತೆರೆದಿದೆಯೇ ವಿವಾದಾತ್ಮಕ ವಿಚಾರಗಳನ್ನು ಕೇಳುವಾಗ ಅಥವಾ ನಿಮ್ಮ ಮನಸ್ಸು ಪೂರ್ವಾಗ್ರಹಗಳಿಂದ ತುಂಬಿರುತ್ತದೆ ಮತ್ತು ನಂತರ ನಕಾರಾತ್ಮಕ ಆಲೋಚನೆಗಳಿಂದ ತುಂಬಿರುತ್ತದೆ ನೀವು ಅದನ್ನು ತೆರೆಯಬಹುದೇ ನೀವು ಜನರನ್ನು ಸರಿಯಾಗಿ ಅರ್ಥಮಾಡಿಕೊಂಡಿದ್ದೀರಾ ಎಷ್ಟು ಬಾರಿ ಜನರು ಬಂದು ನಿಮಗೆ ಹೇಳುತ್ತಾರೆ ಓಹ್ ನೀವು ನನ್ನನ್ನು ಎಂದಿಗೂ ಅರ್ಥಮಾಡಿಕೊಳ್ಳುವುದಿಲ್ಲ ನೀವು ನನ್ನನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದೀರಿ ಅಥವಾ ಜನರು ಅವರು ಬಂದು ನನ್ನನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವ ಏಕೈಕ ವ್ಯಕ್ತಿ ಎಂದು ನಿಮಗೆ ಹೇಳುತ್ತಾರೆಯೇ ನಿಮ್ಮ ಜೀವನದಲ್ಲಿ ಅಂತಹ ವ್ಯಕ್ತಿಗಳು ಎಷ್ಟು ಜನರಿದ್ದಾರೆ ಈಗ ನೀವು ಗ್ರಹಿಕೆಯ ದೃಷ್ಟಿಯಿಂದ ನಿಮ್ಮ ಪ್ರಬುದ್ಧತೆ ಭಾವನಾತ್ಮಕ ಪರಿಪಕ್ವತೆಯನ್ನು ಅಭಿವೃದ್ಧಿಪಡಿಸುತ್ತಿದ್ದೀರಿ ಎಂಬುದನ್ನು ಇದು ತೋರಿಸುತ್ತದೆ ತದನಂತರ ಕೊನೆಯದು ಆದರೆ ಕನಿಷ್ಠವಲ್ಲ ಮತ್ತು ಅತ್ಯಂತ ಮುಖ್ಯವಾದುದು ಈ ಆಧ್ಯಾತ್ಮಿಕ ಬುದ್ಧಿವಂತಿಕೆಯಾಗಿದೆ ಮತ್ತೊಮ್ಮೆ ನಾನು ಹೇಳಿದಂತೆ ನಾನು ಈ ಅಗತ್ಯ ಸಾಧನೆಯ ಬಗ್ಗೆ ಮತ್ತು ನಂತರದ ಪಾಠದಲ್ಲಿ ಸ್ವಯಂ ಸಾಕ್ಷಾತ್ಕಾರದ ಬಗ್ಗೆ ಮಾತನಾಡುತ್ತೇನೆ ಆದರೆ ಈ ಸಮಯದಲ್ಲಿ ಈ ಆಧ್ಯಾತ್ಮಿಕ ಬುದ್ಧಿವಂತಿಕೆ ಎಂದರೇನು ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಮೊದಲನೆಯದಾಗಿ ಇದಕ್ಕೂ ಧರ್ಮಕ್ಕೂ ಯಾವುದೇ ಸಂಬಂಧವಿಲ್ಲ ಇದು ಉನ್ನತ ಮಟ್ಟದ ಭಾವನಾತ್ಮಕ ಬುದ್ಧಿವಂತಿಕೆಯಾಗಿದೆ ಅಲ್ಲಿ ನೀವು ಸಹ ಅದನ್ನು ಅರಿತುಕೊಳ್ಳುತ್ತೀರಿ ನಿಮ್ಮ ಮನಸ್ಸು ದೇಹ ಮತ್ತು ಭಾವನೆಯನ್ನು ಮೀರಿದ ವಿಷಯಗಳಿವೆ ಅಲ್ಲಿ ಏನೋ ಇದೆ ಅದು ಆತ್ಮ ಸರಿ ಅದು ಎಲ್ಲರೊಂದಿಗೆ ಸಂಪರ್ಕವನ್ನು ಹೊಂದಿರುವ ಆತ್ಮವಾಗಿದೆ ಇತರ ಮಾನವರು ಎಲ್ಲಾ ಇತರ ಬ್ರಹ್ಮಾಂಡ ಮತ್ತು ಅದು ನೀವು ಒಂದು ಸ್ವರಮೇಳವನ್ನು ಹೊಡೆಯುವ ಸಂಗತಿಯಾಗಿದೆ ಈಗ ಈ ಪ್ರಶ್ನೆಗಳನ್ನು ಕೇಳಿ ಮತ್ತು ನೀವು ಯಾವ ಮಟ್ಟದ ಆಧ್ಯಾತ್ಮಿಕ ಬುದ್ಧಿವಂತಿಕೆಯಲ್ಲಿದ್ದೀರಿ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ ನೀವು ನಿಮ್ಮ ಜೀವನವನ್ನು ಉನ್ನತ ಆಧ್ಯಾತ್ಮಿಕ ಮಟ್ಟಕ್ಕೆ ಏರಿಸುತ್ತೀರಾ ಜನರು ನಮ್ಮನ್ನು ಆದರ್ಶಪ್ರಾಯರಾಗಿ ನೋಡುತ್ತಾರೆಯೇ ನಿಮ್ಮಲ್ಲಿ ಎಷ್ಟು ಮಂದಿ ನೀವು ಎಲ್ಲಿ ನಿಂತಿದ್ದೀರಿ ಎಂದು ನಿಮಗೆ ತಿಳಿದಿರುವ ಅತ್ಯುತ್ತಮ ಮಾರ್ಗವೆಂದರೆ ನಿಮ್ಮ ಮಕ್ಕಳು ನಿಮ್ಮ ಬಗ್ಗೆ ಮಾತನಾಡುವ ವಿಧಾನ ಎಂದು ಯಾರಾದರೂ ಹೇಳಿದ್ದಾರ ಮತ್ತು ಆಗಾಗ್ಗೆ ಮಕ್ಕಳು ತಮ್ಮ ಪೋಷಕರನ್ನು ಆದರ್ಶಪ್ರಾಯರಾಗಿ ತೆಗೆದುಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ ಕನಿಷ್ಠ ನಿಮ್ಮ ಮಕ್ಕಳು ನಿಮ್ಮನ್ನು ಕುಟುಂಬದ ಮಟ್ಟದಲ್ಲಿ ಆದರ್ಶಪ್ರಾಯರಾಗಿ ಪರಿಗಣಿಸುತ್ತಾರೆಯೇ ಆದರೆ ವೃತ್ತಿಪರ ಮಟ್ಟದಲ್ಲಿ ಎಷ್ಟು ಜನರು ನಿಮ್ಮನ್ನು ಆದರ್ಶಪ್ರಾಯರಾಗಿ ನೋಡಬಹುದು ನೀವು ಎಷ್ಟು ಜನರಿಗೆ ಸ್ಫೂರ್ತಿ ನೀಡುತ್ತಿದ್ದೀರಿ ಇತರರು ತಲುಪಲು ಬಯಸುವ ನಿಮ್ಮ ಉನ್ನತ ಮಟ್ಟದ ಪ್ರಜ್ಞೆ ಯಾವುದು ತದನಂತರ ಜಗತ್ತನ್ನು ಬದಲಾಯಿಸುವ ಮತ್ತು ಅದನ್ನು ಉತ್ತಮ ಸ್ಥಳವನ್ನಾಗಿ ಮಾಡುವ ಪ್ರವೃತ್ತಿ ನಿಮ್ಮಲ್ಲಿ ಇದೆಯೇ ಕೇವಲ ನಿಮ್ಮ ಸ್ವಾರ್ಥಿ ಅಗತ್ಯಗಳನ್ನು ಪೂರೈಸುವ ಬದಲು ಜೇಮ್ಸ್ ಬಾಂಡ್ನಂತೆ ನೀವು ಜಗತ್ತನ್ನು ಉಳಿಸಲು ಬಯಸುತ್ತೀರಿ ನೀವು ಬಯಸುತ್ತೀರಿ ಎಂಬ ಪ್ರವೃತ್ತಿ ನಿಮ್ಮಲ್ಲಿ ಇದೆಯೇ ಅದನ್ನು ಶತ್ರುಗಳಿಂದ ರಕ್ಷಿಸಲು ನೀವು ಅದನ್ನು ಹವಾಮಾನ ಬದಲಾವಣೆಯಿಂದ ರಕ್ಷಿಸಲು ಬಯಸುತ್ತೀರಿ ನೀವು ಬಯಸುತ್ತೀರಿ ನೀವು ಜನರನ್ನು ಉಳಿಸಲು ಏನನ್ನಾದರೂ ಮಾಡಲು ಅವರನ್ನು ಉತ್ತಮ ಸ್ಥಳದಲ್ಲಿ ವಾಸಿಸುವಂತೆ ಮಾಡಲು ಮತ್ತು ನೀವು ನಿಮ್ಮ ಕೊಡುಗೆಯನ್ನು ನೀಡುವುದರಿಂದ ಬ್ರಹ್ಮಾಂಡವು ಸ್ವಲ್ಪ ಉತ್ತಮಗೊಳ್ಳುತ್ತದೆ ಏಕೆಂದರೆ ನೀವು ಅದರ ಬಗ್ಗೆ ಏನನ್ನಾದರೂ ಮಾಡಿದ್ದೀರಿ ತದನಂತರ ನೀವು ಪ್ರಾಪಂಚಿಕ ಕ್ಷುಲ್ಲಕತೆಯನ್ನು ಮೀರಿ ನಿಮ್ಮ ಜೀವನವನ್ನು ನಡೆಸುತ್ತೀರಾ ಸೃಜನಶೀಲ ಪ್ರೀತಿಯ ನಿಸ್ವಾರ್ಥ ಶಾಂತ ಸಹಾನುಭೂತಿಯುಳ್ಳ ಧೈರ್ಯಶಾಲಿ ಮತ್ತು ಆದರ್ಶಪ್ರಾಯವಾದ ಉದಾತ್ತ ಆತ್ಮ ನೀವು ಆದರ್ಶಪ್ರಾಯವಾದ ಉದಾತ್ತ ಜೀವನವನ್ನು ನಡೆಸುತ್ತಿದ್ದರೆ ನೀವು ಅಗತ್ಯವಿರುವ ಎಲ್ಲಾ ಮೃದು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಅಗತ್ಯವಿರುವ ಆಧ್ಯಾತ್ಮಿಕ ಬುದ್ಧಿವಂತಿಕೆಯ ಮಟ್ಟವನ್ನು ತಲುಪುತ್ತಿದ್ದೀರಿ ಈಗ ಈ ಎಲ್ಲಾ ಪ್ರಶ್ನೆಗಳ ಬಗ್ಗೆ ಯೋಚಿಸಿ ಅವುಗಳನ್ನು ಮತ್ತೊಮ್ಮೆ ಪರಿಷ್ಕರಿಸಿ ಅಗತ್ಯವಿದ್ದರೆ ಹಿಂತಿರುಗಿಸಿ ಮತ್ತೆ ಮತ್ತೆ ಆಲಿಸಿ ಆರಂಭದಲ್ಲಿ ಸುಲಭವಲ್ಲವೆಂದು ನೀವು ಭಾವಿಸುವ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಿ ಅವುಗಳ ಬಗ್ಗೆ ಯೋಚಿಸಿ ಮತ್ತು ಅದರ ಕೊನೆಯಲ್ಲಿ ನಾನು ನಿಮಗೆ ಇದನ್ನು ಹೇಳಲು ಬಯಸುತ್ತೇನೆ ತದನಂತರ ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇನೆ ನೀವು ನಿಮ್ಮ ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಂಡಾಗ ಮತ್ತು ಹೆಚ್ಚಿನ ಆಧ್ಯಾತ್ಮಿಕ ಬುದ್ಧಿವಂತಿಕೆಯೊಂದಿಗೆ ಬದುಕಿದಾಗ ನಿಮ್ಮ ಜೀವನವು ಎಷ್ಟು ಸ್ಪಷ್ಟ ಮತ್ತು ಪಾರದರ್ಶಕವಾಗಿರುತ್ತದೆಯೆಂದರೆ ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೂ ಯಾರೂ ಅದನ್ನು ನಂಬುವುದಿಲ್ಲ ಜನರು ಪಾರದರ್ಶಕತೆಯ ಆ ಮಟ್ಟವನ್ನು ತಲುಪಲು ನೀವು ಪ್ರಯತ್ನಿಸಬೇಕೆಂದು ನಾನು ಬಯಸುತ್ತೇನೆ ನಿಮ್ಮನ್ನು ಸ್ಪಷ್ಟವಾಗಿ ಪಾರದರ್ಶಕವಾಗಿ ತಿಳಿದುಕೊಳ್ಳಿ ಮತ್ತು ನಂತರ ನಿಮ್ಮ ಬಗ್ಗೆ ಬಹಳ ಉನ್ನತವಾಗಿ ಮಾತನಾಡಿ ನಿಮಗೆ ಶುಭ ಹಾರೈಕೆಗಳು ಮುಂದಿನ ಉಪನ್ಯಾಸದಲ್ಲಿ ಭೇಟಿಯಾಗೋಣ ವಂದನೆಗಳು